ಈ ಮಾಡ್ಯೂಲ್ನಲ್ಲಿ ನಾವು ಕೈಗಾರಿಕಾ ಐಒಟಿಯ ಕೆಲವು ಮೂಲ ಪರಿಕಲ್ಪನೆಗಳ ಬಗ್ಗೆ ಮಾತನಾಡುತ್ತೇವೆ ಮೊದಲಿಗೆ ವಿವಿಧ ಕೈಗಾರಿಕಾ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಕೈಗಾರಿಕಾ ಪ್ರಕ್ರಿಯೆಗಳು ಯಾವುವು ಮತ್ತು ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಐಒಟಿಯನ್ನು ಸಂಯೋಜಿಸಲು ಕೈಗಾರಿಕಾ ಪ್ರಕ್ರಿಯೆಗಳ ಕೆಲವು ಪ್ರಮುಖ ಅಂಶಗಳು ಯಾವುವು ಎಂಬುದನ್ನು ನಾವು ಮಾತನಾಡುತ್ತೇವೆ ಮೊದಲನೆಯದಾಗಿ ದಶಕಗಳಲ್ಲಿ ಕೈಗಾರಿಕಾ ಕ್ರಾಂತಿ ಹೇಗೆ ಸಂಭವಿಸಿದೆ ಎಂದು ಯೋಚಿಸೋಣ ಇದನ್ನು ಇಂಡಸ್ಟ್ರಿ 1 0 ನೊಂದಿಗೆ ಪ್ರಾರಂಭಿಸಲಾಗಿದೆ ಇದು 1770 ರಿಂದ 1800 ರವರೆಗೆ ಯಾಂತ್ರೀಕರಣದ ಬಗ್ಗೆ ಆಗಿತ್ತು ಆದ್ದರಿಂದ ಇದು ಇಂಡಸ್ಟ್ರಿ 1 0 ಆಗಿತ್ತು ಇದು ವಿಶೇಷವಾಗಿ ಯಾಂತ್ರೀಕರಣದ ಮೇಲೆ ಕೇಂದ್ರೀಕೃತವಾಗಿತ್ತು ನಂತರ 1870 ರಿಂದ 1950 ರವರೆಗೆ ಇಂಡಸ್ಟ್ರಿ 2 0 ಬಂದಿತು ಅದು ಹೆಚ್ಚಿನ ಉತ್ಪಾದನೆಯಾಗಿತ್ತು ನಂತರ 1950 ರಿಂದ 2000 ರವರೆಗೆ ಇಂಡಸ್ಟ್ರಿ 3 0 ಕ್ರಾಂತಿ ಇದು ಕೈಗಾರಿಕೆಗಳಲ್ಲಿ ಕಂಪ್ಯೂಟರ್ ಮತ್ತು ಯಾಂತ್ರಿಕರಣ ಸಂಯೋಜನೆಯ ಬಗ್ಗೆ 0 ಕಳೆದ ಕೆಲವು ವರ್ಷಗಳಲ್ಲಿ ಇತ್ತೀಚಿನ ಘಟನೆಯಾಗಿದೆ ಅಲ್ಲಿ ನಾವು ಕೈಗಾರಿಕಾ ಪ್ರಕ್ರಿಯೆಗಳ ರೂಪಾಂತರದ ಬಗ್ಗೆ ಮಾತನಾಡುತ್ತಿದ್ದೇವೆ ಸುಧಾರಿತ ಕಂಪ್ಯೂಟರ್ ಆಟೊಮೇಷನ್ ಸಂವಹನ ಸೆನ್ಸಾರ್ಗಳು ಸೈಬರ್ ಫಿಸಿಕಲ್ ಸಿಸ್ಟಮ್ಗಳು ಮತ್ತು ಐಒಟಿ ಸಹಾಯದಿಂದ ಇಂಡಸ್ಟ್ರಿ 4 0 ಇತ್ತೀಚಿನ ಘಟನೆ ಇದು ಜಾಗತಿಕವಾಗಿ ನಡೆಯುತ್ತಿರುವ ಕೈಗಾರಿಕೆಗಳಲ್ಲಿ ಪ್ರಸ್ತುತ ಕ್ರಾಂತಿಯಾಗಿದೆ ಇಂಡಸ್ಟ್ರಿ 3 0 ಅಲ್ಲದಂತೆ ಎಲ್ಲಿ ಕಂಪ್ಯೂಟರ್ಗಳನ್ನು ಸಹ ಬಳಸಲಾಗುತ್ತಿತ್ತು ಮತ್ತು ಯಾಂತ್ರೀಕೃತ ಗೊಳಿಸಲಾಗಿತ್ತು ಪ್ರತ್ಯೇಕ ಉದ್ಯೋಗಗಳನ್ನು ಸ್ವಯಂಚಾಲಿತಗೊಳಿಸುವುದರತ್ತ ಗಮನ ಹರಿಸಲಾಗಿದೆ ಪ್ರಕ್ರಿಯೆಗಳು ಸ್ವಯಂಚಾಲಿತವಾಗಿರುತ್ತವೆ ಪೂರೈಕೆ ಸರಪಳಿಯಿಂದ ಪ್ರತ್ಯೇಕವಾಗಿರುತ್ತವೆ ಎಂದು ಹೇಳೋಣ ಆದ್ದರಿಂದ ಎಲ್ಲವನ್ನೂ ಕಂಪ್ಯೂಟರ್ ಬಳಸಿ ಪ್ರತ್ಯೇಕವಾಗಿ ಮಾಡಲಾಯಿತು 0 ರ ಪ್ರಸ್ತುತ ಪೀಳಿಗೆಯಲ್ಲಿ ನಾವು ಅದೇ ಯಾಂತ್ರೀಕೃತಗೊಳ್ಳುವಿಕೆ ಬಗ್ಗೆ ಮಾತನಾಡುತ್ತಿದ್ದೇವೆ ಆದರೆ ಇಲ್ಲಿ ನಾವು ಉದ್ಯಮದಲ್ಲಿ ಸಂಪೂರ್ಣ ಸ್ವಾಯತ್ತ ವ್ಯವಸ್ಥೆಗಳನ್ನು ಹೊಂದಲು ಬಯಸುತ್ತೇವೆ ಎಲ್ಲಿ ಈ ವೈಯಕ್ತಿಕ ಪ್ರತ್ಯೇಕ ಸ್ವಯಂಚಾಲಿತ ವ್ಯವಸ್ಥೆಗಳು ಪರಸ್ಪರ ಮಾತನಾಡುತ್ತವೆ ಅವೆಲ್ಲವೂ ಪರಸ್ಪರ ಸಂಬಂಧ ಹೊಂದಿವೆ ಆದ್ದರಿಂದ ಇಂಡಸ್ಟ್ರಿ 4 0 ರ ಸಂದರ್ಭದಲ್ಲಿ ಸಂವಹನವು ಬಹಳ ಮುಖ್ಯವಾಗಿದೆ ಏಕೆಂದರೆ ನಾವು ಎಲ್ಲವನ್ನೂ ಸಂಪರ್ಕಿಸಲು ಬಯಸುತ್ತೇವೆ ಆದ್ದರಿಂದ ಇಂಡಸ್ಟ್ರಿ 4 0 ಬಹಳ ಜನಪ್ರಿಯವಾಗಿದೆ ಈ ನಿರ್ದಿಷ್ಟ ವಿಷಯದಲ್ಲಿ ನೀವು ನೋಡುವಂತೆ ವಿವಿಧ ಕ್ಷೇತ್ರಗಳಾದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ ರಕ್ಷಣಾ ಸಾರಿಗೆ ರಾಸಾಯನಿಕ ವಾಹನ ಮತ್ತು ನಿರ್ಮಾಣ ಪ್ರಸ್ತುತ ಉತ್ಪಾದನೆ ಪ್ರಸ್ತುತ ಬೆಳವಣಿಗೆ ಏನು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಊಹಿಸಬಹುದಾದ ಬೆಳವಣಿಗೆ ಎಷ್ಟು ಉದಾಹರಣೆಗೆ ಎಲೆಕ್ಟ್ರಾನಿಕ್ಸ್ ಮಾರುಕಟ್ಟೆಯಲ್ಲಿ ಪ್ರಸ್ತುತ ಬೆಳವಣಿಗೆಯ ಪ್ರವೃತ್ತಿ ಸುಮಾರು 40 ರಿಂದ 50 ಪ್ರತಿಶತದಷ್ಟಿದೆ ಮತ್ತು ಇಂಡಸ್ಟ್ರಿ 4 0 ಐಐಒಟಿ ಸಂಯೋಜನೆಯೊಂದಿಗೆ ಊಹಿಸಲಾಗಿದೆ ಬೆಳವಣಿಗೆಯು ಸುಮಾರು 70 ರಿಂದ 80 ರಷ್ಟು ಬೆಳೆಯಬಹುದು ಇದು ಭಾರಿ ಬೆಳವಣಿಗೆಯಾಗಿದೆ ಅಂತೆಯೇ ಉತ್ಪಾದನೆಯಲ್ಲಿ ಕೂಡ ನಾವು ನೋಡುತ್ತೇವೆ ರಕ್ಷಣಾ ಕ್ಷೇತ್ರದಲ್ಲಿ ಕೂಡ ನಾವು ಇದೇ ರೀತಿಯ ಬೆಳವಣಿಗೆಯ ಮಾದರಿಯನ್ನು ನೋಡಬಹುದು ಆದ್ದರಿಂದ ಇವೆಲ್ಲವೂ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಕೈಗಾರಿಕಾ 4 0 ಮತ್ತು ಕೈಗಾರಿಕಾ ಐಒಟಿಗಳನ್ನು ಸಂಯೋಜಿಸುವ ವಿವಿಧ ಕೈಗಾರಿಕಾ ವಲಯಗಳಲ್ಲಿ ಬರಲಿರುವ ಬೆಳವಣಿಗೆಯಲ್ಲಿ ಭಾರಿ ಅಭಿವೃದ್ಧಿಯಾಗಿದೆ ಆದ್ದರಿಂದ ಕೈಗಾರಿಕಾ ಐಒಟಿಯ ಕೆಲವು ಮೂಲಭೂತ ಅಂಶಗಳನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಕೈಗಾರಿಕಾ ಐಒಟಿ ಮೂಲಭೂತವಾಗಿ ಕೈಗಾರಿಕೆಗಳಿಗೆ ಐಒಟಿ ಆಗಿದೆ ಆದ್ದರಿಂದ ಇಲ್ಲಿ ನಾವು ಮೊದಲ ಮಾಡ್ಯೂಲ್ನಲ್ಲಿನ ಕಲಿತ ಐಒಟಿಯ ಮೂಲಭೂತ ವಿಷಯಗಳು ಇಲ್ಲಿಯೂ ಅನ್ವಯಿಸುತ್ತದೆ ಆದರೆ ಇಲ್ಲಿ ಹೆಚ್ಚುವರಿಯಾಗಿ ನಾವು ಕೈಗಾರಿಕಾ ಯಂತ್ರೋಪಕರಣಗಳ ಪರಿಗಣನೆ ಮತ್ತು ಕೈಗಾರಿಕಾ ವಸ್ತುಗಳು ಮೂಲತಃ ಕೈಗಾರಿಕಾ ಯಂತ್ರೋಪಕರಣಗಳು ಮತ್ತು ಕೈಗಾರಿಕಾ ವಸ್ತುಗಳು ಸರಿ ಸರ್ಗಳು ಮತ್ತು ಅಕ್ಚುಯೆಟರ್ಸ್ಗಳನ್ನು ಬಳಸಿಕೊಂಡು ಪರಸ್ಪರ ಸಂಪರ್ಕ ಸಾಧಿಸುವ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಒಟ್ಟಾರೆ ಕೈಗಾರಿಕಾ ಪ್ರಕ್ರಿಯೆಗಳನ್ನು ಸುಧಾರಿಸುವುದು ಅವುಗಳ ದಕ್ಷತೆ ಉತ್ಪಾದಕತೆ ಬಗ್ಗೆ ಕೈಗಾರಿಕಾ ಐಒಟಿಯಲ್ಲಿ ನಾವು ವಿಭಿನ್ನ ಕೈಗಾರಿಕಾ ವಸ್ತುಗಳು ಅಥವಾ ವಿಭಿನ್ನ ಎಂಬೆಡೆಡ್ ವಸ್ತುಗಳನ್ನು ಹೊಂದಿರುವ ವಸ್ತುಗಳ ನೆಟ್ವರ್ಕಿಂಗ್ ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ವಿಭಿನ್ನ ಗಣನೆ ಮತ್ತು ಸಂವಹನ ಸೌಲಭ್ಯಗಳನ್ನು ನಿರ್ವಹಿಸುತ್ತದೆ ತಮ್ಮಲ್ಲಿ ಮಾಹಿತಿ ವಿನಿಮಯ ಮಾಡಿಕೊಳ್ಳುವ ಮೂಲಕ ಅವು ಒಟ್ಟಾಗಿ ಕೈಗಾರಿಕಾ ಕೆಲಸಗಳನ್ನು ಸಾಧಿಸಬಹುದು ಮೂಲತಃ ಸಂವೇದನೆ ಕಾರ್ಯಗತಗೊಳಿಸುವಿಕೆ ಗಣನೆ ಸಂವಹನ ಎಲ್ಲವನ್ನು ತಮ್ಮ ಕೈಗಾರಿಕಾ ನೆಲೆಯಲ್ಲಿ ಒಟ್ಟುಗೂಡಿಸಿ ಪ್ರಕ್ರಿಯೆಗಳನ್ನು ಸುಧಾರಿಸಲು ಕೈಗಾರಿಕೆಗಳಲ್ಲಿನ ವಿಭಿನ್ನ ಯಂತ್ರೋಪಕರಣಗಳನ್ನು ಚುರುಕಾಗಿ ಸಲು ಆದ್ದರಿಂದ ನಾವು ಐಐಓಟಿಯ ವಿಭಿನ್ನ ಘಟಕಗಳನ್ನು ಸ್ಮಾರ್ಟ್ ವಸ್ತುಗಳು ಸ್ಮಾರ್ಟ್ ಯಂತ್ರೋಪಕರಣಗಳು ಎಂದು ಹೊಂದಿರುತ್ತೇವೆ ಆದ್ದರಿಂದ ಮೂಲತಃ ನಾವು ಮಾತನಾಡುವ ಈ ಎಲ್ಲಾ ಕೈಗಾರಿಕಾ ವಸ್ತುಗಳನ್ನು ಚುರುಕಾಗಿ ಮಾಡಬಹುದು ನೆಟ್ವರ್ಕಿಂಗ್ ಮೂಲಸೌಕರ್ಯ ಇರಬೇಕು ಏಕೆಂದರೆ ಈ ಸ್ಮಾರ್ಟ್ ಆಬ್ಜೆಕ್ಟ್ಗಳಿಂದ ಡೇಟಾವನ್ನು ಬೇರೆಡೆ ಕಳುಹಿಸಬೇಕಾಗಿರುತ್ತದೆ ಹೆಚ್ಚಿನ ಪ್ರಕ್ರಿಯೆಗಾಗಿ ಬೇರೆಡೆ ಕ್ಲೌಡ್ ಇರಬಹುದು ಅದು ಸರ್ವರ್ ಆಗಿರಬಹುದು ಅದು ಸರ್ವರ್ ಫಾರ್ಮ್ಗಳಾಗಿರಬಹುದು ಅಥವಾ ಯಾವುದಾದರೂ ಆಗಿರಬಹುದು ನಂತರ ಬಿಸಿನೆಸ್ ಇಂಟಲಿಜೆನ್ಸ್ ಮತ್ತೊಂದು ಅಂಶವಾಗಿದೆ ಬಿಸಿನೆಸ್ ಇಂಟಲಿಜೆನ್ಸ್ ಎಂದರೆ ಈ ವಿಭಿನ್ನ ಸ್ಮಾರ್ಟ್ ವಸ್ತುಗಳಿಂದ ಎಲ್ಲಾ ಡೇಟಾವನ್ನು ಸಂಗ್ರಹಿಸುವುದು ಮತ್ತು ವ್ಯವಹಾರ ಪ್ರಕ್ರಿಯೆಗಳನ್ನು ಸುಧಾರಿಸಲು ಪ್ರಯತ್ನಿಸುವುದು ವ್ಯವಹಾರದ ಫಲಿತಾಂಶಗಳನ್ನು ಊಹಿಸುವುದು ವಿಭಿನ್ನ ಬುದ್ಧಿವಂತಿಕೆಯ ಸಂಯೋಜನೆಯ ಮೂಲಕ ವ್ಯವಹಾರದ ಫಲಿತಾಂಶಗಳನ್ನು ಸುಧಾರಿಸುವುದು ಆದ್ದರಿಂದ ಮೆಷಿನ್ ಇಂಟಲಿಜೆನ್ಸ್ ಸಂಖ್ಯಾಶಾಸ್ತ್ರೀಯ ಇಂಟರ್ಫೆರೆನ್ಸ್ ದಂತಹ ವಿಭಿನ್ನ ಮುನ್ಸೂಚಕ ತಂತ್ರಗಳು ಬಿಸಿನೆಸ್ ಇಂಟಲಿಜೆನ್ಸ್ಅನ್ನು ಸುಧಾರಿಸಲು ಈ ಎಲ್ಲಾ ತಂತ್ರಗಳನ್ನು ಸಂಯೋಜಿಸಲಾಗುವುದು ಕೊನೆಯದು ಲೂಪ್ನಲ್ಲಿರುವ ಜನರು ಲೂಪ್ನಲ್ಲಿರುವ ಜನರು ಎಂದರೆ ನಿರ್ಧಾರ ತೆಗೆದುಕೊಳ್ಳುವವರು ಬೇರೆ ಬೇರೆ ಪಾಲುದಾರರು ಅವರನ್ನು ಸಹ ಲೂಪ್ನಲ್ಲಿ ಇಡಬೇಕಾಗುತ್ತದೆ ಇದರಿಂದಾಗಿ ಒಟ್ಟಾರೆಯಾಗಿ ಈ ವಿಭಿನ್ನ ವಸ್ತುಗಳು ಸಂಪರ್ಕಿತ ವಸ್ತುಗಳು ಮಾತ್ರವಲ್ಲದೆ ಎಲ್ಲರೂ ಒಟ್ಟಾಗಿ ಕೈಗಾರಿಕಾ ಐಒಟಿಯ ಸುಧಾರಿತ ಪರಿಸರ ವ್ಯವಸ್ಥೆಯನ್ನು ಸಾಧಿಸಬಹುದಾದ ಆದ್ದರಿಂದ ಇಂಡಸ್ಟ್ರಿ 4 0 ಅನ್ನು ಹಿಂತಿರುಗಿ ನೋಡಿದರೆ ನೀವು ಇಂಡಸ್ಟ್ರಿ 4 0 ಪರಿಸರ ವ್ಯವಸ್ಥೆಯಲ್ಲಿ ಐಐಒಟಿಯನ್ನು ಸೇರಿಸುವ ಬಗ್ಗೆ ಮಾತನಾಡುತ್ತಿದ್ದರೆ ಕೈಗಾರಿಕಾ ಪ್ರಕ್ರಿಯೆಗಳಿಗೆ ವಿಭಿನ್ನ ಸವಾಲುಗಳು ಎದುರಾಗಲಿವೆ ಆದ್ದರಿಂದ ಮೂಲತಃ ಕೈಗಾರಿಕಾ ಪ್ರಕ್ರಿಯೆಗಳನ್ನು ಸುಧಾರಿಸಲು ಐಐಒಟಿಯನ್ನು ಅನ್ನು ಅಳವಡಿಸಿಕೊಳ್ಳುವುದರಿಂದ ವಿಭಿನ್ನ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಇವುಗಳು ವಿಭಿನ್ನ ರೀತಿಯಲ್ಲಿ ವರ್ಗೀಕರಿಸಲ್ಪಟ್ಟ ವಿಭಿನ್ನ ಸವಾಲುಗಳಾಗಿವೆ ಮೊದಲನೆಯದು ಕ್ರಿಯಾತ್ಮಕ ಮಾರುಕಟ್ಟೆ ಪರಿಸ್ಥಿತಿಗಳ ಬಗ್ಗೆ ಆದ್ದರಿಂದ ಇಲ್ಲಿ ನಾವು ಹೆಚ್ಚಿನ ಅಪಾಯದ ಮಾರುಕಟ್ಟೆ ವೆಚ್ಚವನ್ನು ಕಡಿಮೆ ಮಾಡುವ ಗುರಿ ಮುಂತಾದ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ನೀವು ಕ್ರಮೇಣ ಐಐಒಟಿ ಸಂಯೋಜನೆಯೊಂದಿಗೆ ಇಂಡಸ್ಟ್ರಿ 4 0 ಕಡೆಗೆ ಕ್ರಮೇಣ ಪರಿವರ್ತನೆಗೊಳ್ಳುತ್ತಿದ್ದರೆ ಇವುಗಳು ಸಂಭವಿಸಲಿವೆ ನಿರ್ಬಂಧಿತ ಕಾರ್ಯಪಡೆ ಎಂದರೆ ಈಗಾಗಲೇ ಅಸ್ತಿತ್ವದಲ್ಲಿರುವ ಕಾರ್ಯಪಡೆಯು ಕೈಗಾರಿಕಾ ಐಒಟಿಯನ್ನು ಅಳವಡಿಸಿಕೊಳ್ಳಲು ಈಗಾಗಲೇ ಕೌಶಲ್ಯ ಹೊಂದಿಲ್ಲ ಅಗತ್ಯವಿರುವ ಕೌಶಲ್ಯಗಳನ್ನು ಅವರು ಈಗಾಗಲೇ ಹೊಂದಿಲ್ಲ ಆದ್ದರಿಂದ ಅವರು ಹೊಂದಿಲ್ಲ ಆದ್ದರಿಂದ ಅವರನ್ನು ಕೌಶಲ್ಯ ಹೊಂದಿದವರನ್ನಾಗಿಸಬೇಕು ಅಂದರೆ ಇಂಡಸ್ಟ್ರಿ 4 0 ಅನುಸರಣೆಗಾಗಿ ಐಐಒಟಿಯನ್ನು ಬಳಸಲು ಮತ್ತು ಈ ಕೈಗಾರಿಕಾ ಪ್ರಕ್ರಿಯೆಗಳ ಸುಧಾರಣೆಯಾಗಲು ಕೆಲಸ ಮಾಡುವವರು ನುರಿತವರಾಗಿರಬೇಕು ಸರಬರಾಜು ಸರಪಳಿ ನಿರ್ವಹಣೆಯಲ್ಲಿ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಐಐಒಟಿಯನ್ನು ಸೇರಿಸುವುದರಿಂದ ಇಲ್ಲಿರುವ ಸವಾಲುಗಳು ಹೆಚ್ಚಿನ ನಮ್ಯತೆ ಮತ್ತು ಅನುಕೂಲತೆಯನ್ನು ನಿರೀಕ್ಷಿಸುವುದು ಆದ್ದರಿಂದ ಪೂರೈಕೆ ಸರಪಳಿ ನಿರ್ವಹಣೆಯಲ್ಲಿ ಹೆಚ್ಚಿನ ನಮ್ಯತೆಯನ್ನು ನಿರೀಕ್ಷಿಸಲಾಗಿದೆ ಮಾಧ್ಯಮ ಪ್ರಭಾವವೂ ಇರಲಿದೆ ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ನಿಭಾಯಿಸಬೇಕಾಗುತ್ತದೆ ಸಂಪನ್ಮೂಲ ಬಳಕೆ ಲಭ್ಯವಿರುವ ಸಂಪನ್ಮೂಲಗಳ ಸಮರ್ಥ ಬಳಕೆ ನಿರೀಕ್ಷಿತವಾದದ್ದು ಸಂಪನ್ಮೂಲ ಬಳಕೆಯ ಮೇಲೆ ನೀವು ಸುಧಾರಿಸಲು ಬಯಸುತ್ತೀರಿ ಮತ್ತು ಸ್ವಚ್ಛತೆ ಮತ್ತು ತ್ಯಾಜ್ಯ ವಿಲೇವಾರಿಯನ್ನು ಹೆಚ್ಚಿಸಬೇಕು ಆದ್ದರಿಂದ ಈ ಎಲ್ಲಾ ವಿಷಯಗಳು ಅನುಕೂಲಕರವಾಗಿವೆ ಆದರೆ ಅದೇ ಸಮಯದಲ್ಲಿ ಇವುಗಳು ಸವಾಲಿನವು ಮತ್ತು ಸರಿಯಾಗಿ ನುರಿತ ಕಾರ್ಯಪಡೆಯೊಂದಿಗೆ ನಾವು ಸಮರ್ಪಕವಾಗಿ ಮಾಡಬೇಕಾಗಿದೆ ಉತ್ಪನ್ನ ನಿರ್ವಹಣೆ ಹೆಚ್ಚಿದ ಉತ್ಪನ್ನ ಪ್ರಕಾರಗಳ ಬಗ್ಗೆ ಇಲ್ಲಿ ವಿಭಿನ್ನ ವೈವಿಧ್ಯಮಯ ಘಟಕಗಳ ಸಂಯೋಜನೆಯೊಂದಿಗೆ ಮೊದಲು ಸಂಪರ್ಕ ಹೊಂದಿಲ್ಲದ ವೈವಿಧ್ಯಮಯ ಯಂತ್ರೋಪಕರಣಗಳು ನಾವು ಇಲ್ಲಿಗೆ ಯಾವ ಸವಾಲನ್ನು ಆಹ್ವಾನಿಸುತ್ತಿದ್ದೇವೆ ನಾವು ಹೆಚ್ಚಿನ ಸಂಖ್ಯೆಯ ವಿವಿಧ ರೀತಿಯ ಉತ್ಪನ್ನಗಳನ್ನು ಹೊಂದಿದ್ದೇವೆ ಹೌದು ಪರಸ್ಪರ ಕನೆಕ್ಟ್ ಆಗಿವೆ ಮತ್ತು ಇದರ ಪರಿಣಾಮವಾಗಿ ಏನಾಗಲಿದೆ ಎಂದರೆ ಉತ್ಪನ್ನದ ಜೀವನ ಚಕ್ರವನ್ನು ಸಹ ಬದಲಾಯಿಸಲಾಗುವುದು ಅದು ಆ ಅವಧಿಯ ಸಂಖ್ಯೆಯನ್ನು ಕಡಿಮೆ ಮಾಡಲಿದೆ ಉತ್ಪನ್ನವನ್ನು ಅಭಿವೃದ್ಧಿಪಡಿಸಲಾಗುವುದು ಅದು ಕಡಿಮೆಯಾಗಲಿದೆ ಇವೆಲ್ಲವೂ ಅನುಕೂಲಕರವಾಗಿವೆ ಆದರೆ ಅದೇ ಸಮಯದಲ್ಲಿ ಇದು ಕೈಗಾರಿಕಾ ಪ್ರಕ್ರಿಯೆಗಳಿಗೆ ಸವಾಲುಗಳನ್ನು ಒಡ್ಡುತ್ತದೆ ಅದು ಇಂಡಸ್ಟ್ರಿ 4 0 ಅನ್ನು ಅನುಸರಿಸಲು ಅಗತ್ಯವಾಗಿರುತ್ತದೆ ಆದ್ದರಿಂದ ಕೈಗಾರಿಕಾ ಪ್ರಕ್ರಿಯೆಗಳನ್ನು ಸುಧಾರಿಸಲು ಐಐಓಟಿ ಸೇರ್ಪಡೆಯ ಹಿಂದಿನ ವಿನ್ಯಾಸ ತತ್ವಶಾಸ್ತ್ರವನ್ನು ನೋಡೋಣ ಮೊದಲನೆಯದು ಆದ್ದರಿಂದ ನಾವು ಪರಿಗಣಿಸಿರುವ ನಾಲ್ಕು ವಿಭಿನ್ನ ಅಂಶಗಳಿವೆ ಮೊದಲನೆಯದು ಪರಸ್ಪರ ಕಾರ್ಯಸಾಧ್ಯತೆ ಎರಡನೆಯದು ಡಿಸ್ಟ್ರಿಬ್ಯೂಟೆಡ್ ಡಿಸಿಷನ್ ಮೇಕಿಂಗ್ ಮೂರನೆಯದು ಮಾಹಿತಿ ಸ್ಪಷ್ಟತೆ ಮತ್ತು ನಾಲ್ಕನೆಯದು ತಾಂತ್ರಿಕ ನೆರವು ಆದ್ದರಿಂದ ನಾವು ಒಂದೊಂದಾಗಿ ಪರಿಗಣಿಸೋಣ ಪರಸ್ಪರ ಕಾರ್ಯಸಾಧ್ಯತೆಯು ವೈವಿಧ್ಯಮಯ ವಸ್ತುಗಳ ನಡುವೆ ಸಂವಹನಕ್ಕೆ ಅನುಕೂಲವಾಗುವುದು ವೈವಿಧ್ಯಮಯ ವಸ್ತುಗಳ ನಡುವೆ ಸಂವಹನಕ್ಕೆ ಅನುಕೂಲವಾಗುವುದು ವೈವಿಧ್ಯಮಯ ಯಂತ್ರೋಪಕರಣಗಳು ವಿಭಿನ್ನವಾಗಿ ವಿಭಿನ್ನವಾಗಿ ಚಲಿಸುವುದು ಏಕೆಂದರೆ ಇವುಗಳು ಈಗ ಸ್ಮಾರ್ಟ್ ವಸ್ತುಗಳು ಐಐಒಟಿ ಜಗತ್ತಿನಲ್ಲಿ ನಾವು ಸ್ಮಾರ್ಟ್ ಯಂತ್ರೋಪಕರಣಗಳು ಮತ್ತು ಸ್ಮಾರ್ಟ್ ವಸ್ತುಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಇವೆಲ್ಲವೂ ವೈವಿಧ್ಯಮಯವಾಗಿವೆ ಮತ್ತು ಈಗ ನೀವು ಅವುಗಳ ನಡುವೆ ಸಂವಹನ ನಡೆಸಲು ಬಯಸುತ್ತೀರಿ ಮತ್ತು ಅದು ಇಂಡಸ್ಟ್ರಿ4 0 ರ ಉದ್ದೇಶವಾಗಿದೆ ಎರಡನೆಯ ವಿಷಯ ಡಿಸ್ಟ್ರಿಬ್ಯೂಟೆಡ್ ಡಿಸಿಷನ್ ಮೇಕಿಂಗ್ ಏಕೆಂದರೆ ಈ ವಿಭಿನ್ನ ಯಂತ್ರೋಪಕರಣಗಳು ಭೌತಿಕ ವಸ್ತುಗಳು ಮತ್ತು ಹೀಗೆ ಅವುಗಳು ಈಗ ಇಂಡಸ್ಟ್ರಿ 4 0 ನಲ್ಲಿ ಪರಸ್ಪರ ಸಂಬಂಧ ಹೊಂದಿದೆ ಅವೆಲ್ಲವೂ ಪರಸ್ಪರ ಸಂಬಂಧ ಹೊಂದಿವೆ ಆದ್ದರಿಂದ ಡಿಸ್ಟ್ರಿಬ್ಯೂಟೆಡ್ ಡಿಸಿಷನ್ ಮೇಕಿಂಗ್ಅನ್ನು ಮಾಡಬೇಕಾಗುತ್ತದೆ ಆದ್ದರಿಂದ ಈ ಪ್ರತಿಯೊಂದು ವಿಭಿನ್ನ ಯಂತ್ರಗಳು ಸ್ಥಳೀಯವಾಗಿ ಕೆಲವು ನಿರ್ಧಾರಗಳನ್ನು ನಿರ್ವಹಿಸುತ್ತವೆ ಕೆಲವು ವಿಶ್ಲೇಷಣೆಗಳು ಅವುಗಳಲ್ಲಿ ಪ್ರತ್ಯೇಕವಾಗಿ ನಿರ್ವಹಿಸಲ್ಪಡುತ್ತವೆ ಮತ್ತು ಒಟ್ಟಾಗಿ ಅವು ಸಮಗ್ರ ಒಳಿತಿಗಾಗಿ ಏನನ್ನಾದರೂ ಮಾಡಬೇಕಾಗುತ್ತದೆ ಆದ್ದರಿಂದ ಮೂರನೆಯದು ಮಾಹಿತಿ ಸ್ಪಷ್ಟತೆ ಅಲ್ಲಿ ನಾವು ವಸ್ತುಗಳ ದೃಶ್ಯೀಕರಣದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಮೂಲತಃ ಈ ಎಲ್ಲಾ ವಿಭಿನ್ನ ವಸ್ತುಗಳು ಈ ವಿಭಿನ್ನ ವಸ್ತುಗಳ ಡಿಜಿಟಲ್ ಮಾದರಿಗಳು ಈ ವಸ್ತುಗಳಿಂದ ಸಂಗ್ರಹಿಸಲಾದ ಡೇಟಾಗಳು ಇವುಗಳನ್ನು ದೃಶ್ಯೀಕರಿಸಬೇಕಾಗಿದೆ ಮಾಹಿತಿ ಸ್ಪಷ್ಟತೆಗಾಗಿ ಅದರ ಡೇಟಾವನ್ನು ದೃಶ್ಯೀಕರಣ ಗೊಳಿಸಬೇಕಾಗಿದೆ ವಿನ್ಯಾಸ ತತ್ತ್ವಶಾಸ್ತ್ರದ ಮೂರನೇ ಅಂಶ ಇದು ಮತ್ತು ನಾಲ್ಕನೆಯದು ತಾಂತ್ರಿಕ ನೆರವು ಮತ್ತು ಇಲ್ಲಿ ನಾವು ಮಾನವ ಹಸ್ತಕ್ಷೇಪವನ್ನು ಕಡಿಮೆ ಮಾಡಲು ಸ್ಮಾರ್ಟ್ ವಸ್ತುಗಳನ್ನು ಸಶಕ್ತಗೊಳಿಸುವ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಕೈಗಾರಿಕಾ ಪ್ರಕ್ರಿಯೆಗಳಿಗಾಗಿ ಈ ರೀತಿಯ ತಾಂತ್ರಿಕ ಸಹಾಯವನ್ನು ಐಐಓಟಿ ಯ ವಿನ್ಯಾಸ ತತ್ವಶಾಸ್ತ್ರದಲ್ಲಿ ಸೇರಿಸಬೇಕಾಗುತ್ತದೆ ಆದ್ದರಿಂದ ಕೈಗಾರಿಕೆ 4 0 ರೊಂದಿಗಿನ ಕೈಗಾರಿಕಾ ಪ್ರಕ್ರಿಯೆಗಳ ನಿರೀಕ್ಷಿತ ಲಕ್ಷಣಗಳು ಯಾವುವು ನಿರೀಕ್ಷಿತ ಲಕ್ಷಣಗಳು ಯಾವುವು ಏನನ್ನು ಸಾಧಿಸಲಿವೆ ಏನನ್ನು ಸಾಧಿಸಲಿದೆ ಆದ್ದರಿಂದ ಮೊದಲನೆಯದು ದಕ್ಷತೆಯಾಗಿದೆ ಆದ್ದರಿಂದ ದಕ್ಷತೆಯನ್ನು ಸುಧಾರಿಸುವ ಸಲುವಾಗಿ ನಾವು ಎಲ್ಲವನ್ನೂ ಮಾಡುತ್ತಿದ್ದೇವೆ ಅದು ಸ್ವಲ್ಪ ಸಮಯದ ಹಿಂದೆ ನಾನು ಪ್ರಸ್ತಾಪಿಸಿದಂತಹ ಸವಾಲುಗಳನ್ನು ತರುತ್ತದೆ ಆದರೆ ಒಟ್ಟಾರೆ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿನ ದಕ್ಷತೆಯು ಕೈಗಾರಿಕಾ ಐಒಟಿ ಸಂಯೋಜನೆಯೊಂದಿಗೆ ಸುಧಾರಿಸಲಿದೆ ಆದ್ದರಿಂದ ಮೂಲತಃ ದಕ್ಷತೆಯೆಂದರೆ ನಾವು ಬುದ್ಧಿವಂತ ಯಂತ್ರೋಪಕರಣಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಕಾರ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸುವ ಬಗ್ಗೆ ಆದ್ದರಿಂದ ಮೂಲಭೂತವಾಗಿ ನೀವು ಸಂಪನ್ಮೂಲಗಳ ಬಗ್ಗೆ ಮಾತನಾಡುತ್ತಿದ್ದರೂ ಸಹ ಶಕ್ತಿಯ ಸಮರ್ಥ ಬಳಕೆ ನೀರಿನ ಸಮರ್ಥ ಬಳಕೆ ಅಥವಾ ಇತರ ಸಂಪನ್ಮೂಲಗಳು ಮತ್ತು ಬಳಸುವ ಇತರ ವಸ್ತುಗಳ ಬಗ್ಗೆ ಕೈಗಾರಿಕಾ ಐಒಟಿ ಸಂಯೋಜನೆಯೊಂದಿಗೆ ಇವೆಲ್ಲವೂ ಪರಿಣಾಮಕಾರಿಯಾಗಲಿವೆ ಮತ್ತು ಈ ಎಲ್ಲಾ ಸಂಪನ್ಮೂಲಗಳ ಬಳಕೆ ಕಡಿಮೆಯಾಗಲಿದೆ ಆದ್ದರಿಂದ ಒಟ್ಟಾರೆ ದಕ್ಷತೆಯ ಸಂಪನ್ಮೂಲ ಬಳಕೆ ಸಂಪನ್ಮೂಲ ಬಳಕೆಯಲ್ಲಿನ ಕಡಿತ ಇವು ಕೈಗಾರಿಕಾ ಐಒಟಿಯ ಸಂಯೋಜನೆಯೊಂದಿಗೆ ಬರಲಿವೆ ಎರಡನೆಯ ವಿಷಯವೆಂದರೆ ಸ್ಪರ್ಧಾತ್ಮಕತೆ ಕೈಗಾರಿಕಾ ಐಒಟಿಯುಗದಲ್ಲಿ ಎಲ್ಲವೂ ಡೇಟಾ ಚಾಲಿತವಾಗಲಿದೆ ಈ ಎಲ್ಲಾ ಡೇಟಾ ವಿತರಣಾ ಯಂತ್ರೋಪಕರಣಗಳಿಂದ ಬರಲಿದೆ ಮತ್ತು ಇದು ಒಂದು ನಿರ್ದಿಷ್ಟ ಉದ್ಯಮದೊಳಗೆ ಕೇವಲ ಸ್ಥಳೀಯವಾಗುವುದಿಲ್ಲ ಆದರೆ ವಿಭಿನ್ನ ಉದ್ಯಮದಾದ್ಯಂತ ಮತ್ತು ನೀವು ಅದನ್ನು ಜಾಗತಿಕ ಮಟ್ಟಕ್ಕೆ ಅಳೆಯಬಹುದು ಆದ್ದರಿಂದ ಕಾರ್ಯಕ್ಷಮತೆ ಸುಧಾರಣೆಗೆ ಜಾಗತಿಕ ವ್ಯಾಪಾರ ಮಾಡೆಲಿಂಗ್ ಅಪೇಕ್ಷಿತವಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಪರಸ್ಪರ ಪೈಪೋಟಿ ನಡೆಸಲಿದ್ದಾರೆ ಆದರೆ ಈ ಪ್ರತಿಯೊಂದು ವಿಭಿನ್ನ ಕೈಗಾರಿಕೆಗಳಿಂದ ಸ್ಪರ್ಧಾತ್ಮಕತೆಯನ್ನು ಸುಧಾರಿಸಲು ಡೇಟಾವು ಒಂದು ಆಧಾರವಾಗಿ ಕಾರ್ಯನಿರ್ವಹಿಸುತ್ತದೆ ಮೂರನೆಯದು ಕಾರ್ಯಪಡೆ ಇಲ್ಲಿ ನಾವು ಮಾತನಾಡಲು ಹೊರಟಿರುವುದು ನುರಿತ ಕಾರ್ಯಪಡೆ ಇದು ಐಐಒಟಿಯ ಈ ಎಲ್ಲ ಡೊಮೇನ್ಗಳಲ್ಲಿ ಸುಧಾರಿತ ಕೌಶಲ್ಯಗಳನ್ನು ಹೊಂದಿರುತ್ತದೆ ಮತ್ತು ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು ಆದ್ದರಿಂದ ಇದು ಮೂರನೇ ವೈಶಿಷ್ಟ್ಯವಾಗಿದೆ ನಾಲ್ಕನೆಯ ವೈಶಿಷ್ಟ್ಯವೆಂದರೆ ಇನ್ನೋವೇಶನ್ ಆದ್ದರಿಂದ ಒಟ್ಟಾರೆಯಾಗಿ ಏನಾಗಲಿದೆ ಎಂದರೆ ಯಂತ್ರಾಂಶ ಸಾಫ್ಟ್ವೇರ್ ಮತ್ತು ಈ ವಿಭಿನ್ನ ವಸ್ತುಗಳ ನಡುವಿನ ಸಂಪರ್ಕಿತ ನಡವಳಿಕೆಯ ಸಂಯೋಜನೆಯ ಮೂಲಕ ನೀವು ಹೊಸತನವನ್ನು ಬೆಳೆಸಲು ಹೊರಟಿದ್ದೀರಿ ಮತ್ತು ದಕ್ಷತೆಯನ್ನು ಸುಧಾರಿಸುತ್ತೀರಿ ಇವುಗಳು ಪರಸ್ಪರ ಸಂಬಂಧ ಹೊಂದಿವೆ ಆದ್ದರಿಂದ ಈ ಇನ್ನೋವೇಶನ್ ಮೂಲಕ ದಕ್ಷತೆಯನ್ನು ಸುಧಾರಿಸಬಹುದು ಮತ್ತು ಅಂತಿಮವಾಗಿ ನಮ್ಯತೆ ಇದು ಕೈಗಾರಿಕಾ ಪ್ರಕ್ರಿಯೆಗಳ ಸುಧಾರಣೆಗೆ ಐಐಓಟಿ ಅನ್ನು ಸಂಯೋಜಿಸುವ ಒಂದು ಪ್ರಮುಖ ಲಕ್ಷಣವಾಗಿದೆ ಡೈನಾಮಿಕ್ ಪೂರೈಕೆ ಸರಪಳಿಗಳನ್ನು ಸಾಮ್ಯತೆ ಹೊಂದುವ ಬಗ್ಗೆ ಇದು ತಂತ್ರಜ್ಞಾನಗಳಿಗೆ ಸ್ಪಂದಿಸುತ್ತದೆ ಮಾರುಕಟ್ಟೆ ಬದಲಾವಣೆಗಳಿಗೆ ಸ್ಪಂದಿಸುತ್ತದೆ ಮತ್ತು ಹೀಗೆ ಆದ್ದರಿಂದ ಕೈಗಾರಿಕಾ ಐಒಟಿ ಅಥವಾ ಇಂಡಸ್ಟ್ರಿ 4 0 ಗಾಗಿ ಕೈಗಾರಿಕಾ ಪ್ರಕ್ರಿಯೆಗಳ ನಿರೀಕ್ಷಿತ ವೈಶಿಷ್ಟ್ಯಗಳ ವಿಭಿನ್ನ ಲಕ್ಷಣಗಳು ಇವು ಆದ್ದರಿಂದ ಐಐಒಟಿ ಜಗತ್ತಿನಲ್ಲಿ ಭವಿಷ್ಯದ ಕೈಗಾರಿಕಾ ಸ್ಥಾವರವು ಸಾಮಾನ್ಯವಾಗಿ ಹೇಗೆ ಕಾಣುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ನಾವು ಹೊಂದಲು ಹೊರಟಿರುವುದು ಈ ರೀತಿಯದ್ದಾಗಿದೆ ನಾವು ವಿಭಿನ್ನ ಇಂಧನ ಮೂಲಗಳು ಸಾಂಪ್ರದಾಯಿಕ ಇಂಧನ ಮೂಲಗಳು ಅಥವಾ ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಹೊಂದಿದ್ದೇವೆ ಮತ್ತು ನವೀಕರಿಸಬಹುದಾದ ಇಂಧನ ಮೂಲಗಳಾದ ಸೌರ ಗಾಳಿ ಮತ್ತು ಸಂಪೂರ್ಣ ಆಧಾರಿತ ಶಕ್ತಿ ವಿದ್ಯುತ್ ಮತ್ತು ಸಾಂಪ್ರದಾಯಿಕ ವಿದ್ಯುತ್ ಪ್ರಕಾರಗಳಂತಹ ಸಾಂಪ್ರದಾಯಿಕ ವಿಧಾನಗಳು ಜೊತೆಗೆ ನೀವು ಈ ಎಲ್ಲಾ ವಿಭಿನ್ನ ಶಕ್ತಿ ಮೂಲಗಳನ್ನು ಹೊಂದಿದ್ದೀರಿ ಮತ್ತು ಈ ಪೂರೈಕೆ ಮತ್ತು ಜಾರಿ ವ್ಯವಸ್ಥೆಗಳನ್ನು ಹೊಂದಿದ್ದೀರಿ ಆದ್ದರಿಂದ ಕೈಗಾರಿಕಾ ಸಂಪನ್ಮೂಲಗಳು ಪೂರೈಕೆ ಸರಪಳಿ ನಿರ್ವಹಣೆ ಇವುಗಳನ್ನು ಈ ನಿರ್ದಿಷ್ಟ ಪದರದಲ್ಲಿ ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ಕೈಗಾರಿಕಾ ಪ್ರಕ್ರಿಯೆಗಳನ್ನು ಸುಧಾರಿಸಲು ಇವು ಸಹಾಯ ಮಾಡುತ್ತದೆ ಈ ಪದರದಲ್ಲಿನ ವಿವಿಧ ಕೈಗಾರಿಕಾ ಪ್ರಕ್ರಿಯೆಗಳನ್ನು ಉತ್ಪಾದನಾ ಪ್ರಕ್ರಿಯೆಗಳು ಯಾಂತ್ರೀಕೃತಗೊಂಡ 3 ಡಿ ಮುದ್ರಣ ಮತ್ತು ಮುಂತಾದವುಗಳೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ಕೈಗಾರಿಕಾ ಪ್ರಕ್ರಿಯೆಗಳು ಈ ಸಾಂಪ್ರದಾಯಿಕ ಅಥವಾ ನವೀಕರಿಸಬಹುದಾದ ಶಕ್ತಿಗಳ ಜೊತೆಗೆ ಪೂರೈಕೆ ಮತ್ತು ಲಾಜಿಸ್ಟಿಕ್ಸ್ನ ಸಹಾಯದಿಂದ ಇವೆಲ್ಲವೂ ಈ ಡೇಟಾದಲ್ಲಿ ತೋರಿಸಲಿವೆ ಮತ್ತು ಸೆನ್ಸಾರ್ಗಳು ಮತ್ತು ಅಕ್ಚುಯೆಟರ್ಸ್ಗಳ ಸಹಾಯದಿಂದ ಈ ಡೇಟಾವನ್ನು ವಾಸ್ತವವಾಗಿ ಸಂಗ್ರಹಿಸಲಾಗುವುದು ಈ ಸ್ಮಾರ್ಟ್ ವಸ್ತುಗಳು ಸ್ಮಾರ್ಟ್ ಯಂತ್ರೋಪಕರಣಗಳು ಸಂವೇದನೆ ಕಾರ್ಯಗತಗೊಳಿಸುವಿಕೆ ಗಣನೆ ಸಂವಹನ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಹೊಂದಿರುತ್ತವೆ ಮತ್ತು ಈ ಎಲ್ಲಾ ಡೇಟಾವನ್ನು ಹೆಚ್ಚಿನ ವಿಶ್ಲೇಷಣೆಗಾಗಿ ಕ್ಲೌಡ್ ಗೆ ಕಳುಹಿಸಲಾಗುತ್ತದೆ ಆದ್ದರಿಂದ ವಿಶ್ಲೇಷಣೆಯ ಆಧಾರದ ಮೇಲೆ ಗ್ರಾಹಕರು ತಮ್ಮ ಕಸ್ಟಮೈಸ್ ಮಾಡಿದ ಅಪ್ಲಿಕೇಶನ್ ಬೇಡಿಕೆಯ ಆಧಾರದ ಮೇಲೆ ಈ ಎಲ್ಲಾ ವಿಭಿನ್ನ ಸೇವೆಗಳನ್ನು ಪಡೆಯಲಿದ್ದಾರೆ ಆದ್ದರಿಂದ ಸೈಬರ್ ಸುರಕ್ಷತೆಯೂ ಮತ್ತೊಂದು ಪರಿಗಣನೆಯಾಗಿದೆ ಮತ್ತು ವಿಶೇಷವಾಗಿ ಕ್ಲೌಡ್ನ ಸಂದರ್ಭದಲ್ಲಿ ಜನರು ಸೈಬರ್ ಸುರಕ್ಷತೆಯ ಬಗ್ಗೆ ಸಾಕಷ್ಟು ಪರಿಗಣನೆಗಳನ್ನು ಹೊಂದಿದ್ದಾರೆ ಮತ್ತು ಸೈಬರ್ ಸುರಕ್ಷತೆಯು ಇಂಡಸ್ಟ್ರಿ4 0 ರ ಸಂದರ್ಭದಲ್ಲಿ ನಾವು ಈಗಾಗಲೇ ಮಾತನಾಡಿದ್ದೇವೆ ಆದ್ದರಿಂದ ಸೈಬರ್ ಸುರಕ್ಷತೆಯು ಒಂದು ಮೂಲಭೂತ ಪರಿಗಣನೆಯಾಗಿದೆ ಏಕೆಂದರೆ ಜನರು ಬಯಸುವುದಿಲ್ಲ ಜನರನ್ನು ತುಂಬಾ ಪರಿಗಣಿಸಲಾಗುತ್ತದೆ ವಿವಿಧ ಕೈಗಾರಿಕೆಗಳಲ್ಲಿನ ಈ ಎಲ್ಲಾ ವಿಭಿನ್ನ ಯಂತ್ರೋಪಕರಣಗಳಿಂದ ಬರುವ ಡೇಟಾವು ತುಂಬಾ ಕಾಳಜಿಯನ್ನು ಉಂಟುಮಾಡುತ್ತದೆ ಕ್ಲೌಡ್ನಲ್ಲಿ ನೆಟ್ವರ್ಕ್ ಮೂಲಕ ಡೇಟಾ ಹರಿಯುವ ಅಥವಾ ಡೇಟಾವನ್ನು ಎಲ್ಲಿ ಪ್ರಕ್ರಿಯೆಗೊಳಿಸಲಾಗಿದೆಯೋ ಅಲ್ಲಿ ಅವುಗಳನ್ನು ರಾಜಿ ಮಾಡಬಾರದು ಆದ್ದರಿಂದ ಕೈಗಾರಿಕಾ ಐಒಟಿಯ ಸಂದರ್ಭದಲ್ಲಿ ಕ್ಲೌಡ್ನ ಸುರಕ್ಷತೆಯು ಬಹಳ ಮುಖ್ಯವಾದ ಪರಿಗಣನೆಯಾಗಿದೆ ಆದ್ದರಿಂದ ನಾವು ಈ ರೀತಿಯ ಭವಿಷ್ಯದ ಕೈಗಾರಿಕಾ ಘಟಕದ ಬಗ್ಗೆ ಮಾತನಾಡುವಾಗ 5ಸಿ ವಾಸ್ತುಶಿಲ್ಪ ಮತ್ತು ಇದು ವಾಸ್ತವವಾಗಿ ವಾಸ್ತುಶಿಲ್ಪವಾಗಿದೆ ಇದನ್ನು ಸೈಬರ್ ಭೌತಿಕ ವ್ಯವಸ್ಥೆಗಳಿಗೆ ಪ್ರಸ್ತಾಪಿಸಲಾಗಿದೆ ಮತ್ತು ನಾವು ಕೈಗಾರಿಕಾ ಐಒಟಿ ಬಗ್ಗೆ ಮಾತನಾಡುವಾಗ ಸಂಪರ್ಕಿತ ಯಂತ್ರೋಪಕರಣಗಳು ಸೆನ್ಸಾರ್ಗಳು ಮತ್ತು ಅಕ್ಚುಯೆಟರ್ಸ್ಗಳ ಮೂಲಕ ಈ ಎಲ್ಲಾ ಸ್ಮಾರ್ಟ್ ಇಂಟರ್ಫೇಸ್ಗಳನ್ನು ಹೊಂದುವ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಆದ್ದರಿಂದ ಏನಾಗಲಿದೆ ಎಂದರೆ ಈ ಯಂತ್ರೋಪಕರಣಗಳೆಲ್ಲವೂ ಸೈಬರ್ ಭೌತಿಕ ವ್ಯವಸ್ಥೆಗಳಂತೆ ವರ್ತಿಸಲಿವೆ ಮತ್ತು ಸೈಬರ್ ಭೌತಿಕ ವ್ಯವಸ್ಥೆ ಎಂದರೇನು ಹಿಂದಿನ ಉಪನ್ಯಾಸದಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ ಸೈಬರ್ ಭೌತಿಕ ವ್ಯವಸ್ಥೆ ಎಂದರೇನು ಎಂದು ಮತ್ತು ಅದರ ವಿಭಿನ್ನ ಗುಣಲಕ್ಷಣಗಳು ನಾವು ಈಗಾಗಲೇ ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ದೇವೆ ಸೈಬರ್ ಭೌತಿಕ ವ್ಯವಸ್ಥೆ ಏನು ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಆದರೆ ಈಗ ನಾವು ಅರ್ಥಮಾಡಿಕೊಳ್ಳ ಬೇಕಾಗಿರುವುದು ಈ ಸೈಬರ್ ಭೌತಿಕ ವ್ಯವಸ್ಥೆಗಳು ಮತ್ತು ಐಒಟಿಯನ್ನು ಬಳಸುವ ಈ ಭವಿಷ್ಯದ ಕೈಗಾರಿಕಾ ಘಟಕದ ವಾಸ್ತುಶಿಲ್ಪದ ದೃಷ್ಟಿಕೋನದಿಂದ ವಿಭಿನ್ನ ಪರಿಗಣನೆಗಳು ಯಾವುವು ಎಂಬುದನ್ನು ಆದ್ದರಿಂದ ನಾವು ಸಂಪರ್ಕ ಪದರದಿಂದ ಪ್ರಾರಂಭಿಸುತ್ತೇವೆ ಸಂಪರ್ಕ ಪದರವು ವಿಭಿನ್ನ ಸೆನ್ಸಾರ್ಗಳ ಬಳಕೆ ಸೆನ್ಸರ್ ಆಧಾರಿತ ಡೇಟಾ ಸಂಗ್ರಹಣೆ ಪರಸ್ಪರ ಕಾರ್ಯಸಾಧ್ಯತೆ ವಸ್ತುಗಳ ಸಮಸ್ಯೆಗಳು ಭೌತಿಕ ವಸ್ತುಗಳು ಸ್ಮಾರ್ಟ್ ವಸ್ತುಗಳು ಈ ವಿಭಿನ್ನ ವಸ್ತುಗಳ ಕ್ರಿಯಾತ್ಮಕತೆಯ ಬಗ್ಗೆ ಮಾತನಾಡುತ್ತಿದೆ ಇವೆಲ್ಲವೂ ಸಂಪರ್ಕ ಪದರದಲ್ಲಿನ ಸಮಸ್ಯೆಗಳು ನಂತರ ಪರಿವರ್ತನೆ ಪದರವು ಬರುತ್ತದೆ ಇಲ್ಲಿ ನಾವು ಸೆನ್ಸರ್ ದಾಖಲೆಗಳು ಯಂತ್ರ ಆರೋಗ್ಯ ಡೇಟಾ ಮೇಲ್ವಿಚಾರಣೆ ಭವಿಷ್ಯ ಮಾಹಿತಿ ವ್ಯಾಖ್ಯಾನ ಮತ್ತು ಮುಂತಾದವುಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದಾಗ್ಯೂ ಈ ಪದರದಲ್ಲಿ ನಾವು ಡೇಟಾವನ್ನು ಮಾಹಿತಿಯಾಗಿ ಪರಿವರ್ತಿಸುವ ಬಗ್ಗೆ ಮತ್ತು ಅದರ ವ್ಯಾಖ್ಯಾನದ ಬಗ್ಗೆ ಮಾತನಾಡುತ್ತಿದ್ದೇವೆ ನಂತರ ಸೈಬರ್ ಲೇಯರ್ ಬರುತ್ತದೆ ಮತ್ತು ಸೈಬರ್ ಲೇಯರ್ ಅದರ ಈ ನೆಟ್ವರ್ಕಿಂಗ್ ಅಂಶ ಸ್ಮಾರ್ಟ್ ಆಬ್ಜೆಕ್ಟ್ಗಳ ನೆಟ್ವರ್ಕ್ ಬುದ್ಧಿವಂತ ವಸ್ತುಗಳ ಬಗ್ಗೆ ಮಾತನಾಡುತ್ತಿದೆ ಇದಕ್ಕೆ ಕೆಲವು ರೀತಿಯ ಗುರುತಿಸುವಿಕೆಯ ಅಗತ್ಯವಿರುತ್ತದೆ ಮತ್ತು ಈ ವಸ್ತುಗಳಿಂದ ವಿಭಿನ್ನ ಡೇಟಾವನ್ನು ಹಿಂಪಡೆಯಲಾಗುತ್ತದೆ ನಿಮಗೆ ಸ್ವೀಕರಿಸಿದ ಡೇಟಾವನ್ನು ನೀವು ಕೆಲವು ರೀತಿಯ ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತದೆ ಮತ್ತು ಕೆಲವು ರೀತಿಯ ವಿಶ್ಲೇಷಣೆಗಳು ಬೇಕಾಗುತ್ತವೆ ಮತ್ತು ವಿಶ್ಲೇಷಣೆಯ ಮೂಲಗಳು ಸಹ ನಾವು ಹಿಂದಿನ ಉಪನ್ಯಾಸದಲ್ಲಿ ಈಗಾಗಲೇ ಅರ್ಥಮಾಡಿಕೊಂಡಿದ್ದೀರಿ ತದನಂತರ ಅರಿವಿನ ಪದರ ಅರಿವಿನ ಪದರವು ಮೂಲತಃ ಆಪ್ಟಿಮೈಸ್ಡ್ ನಿರ್ಧಾರ ತೆಗೆದುಕೊಳ್ಳುವ ವ್ಯವಸ್ಥೆಗಳ ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ಇಲ್ಲಿ ನಾವು ಡೇಟಾ ದೃಶ್ಯೀಕರಣ ಮಾನವ ಓದಬಲ್ಲ ವ್ಯಾಖ್ಯಾನ ಮತ್ತು ಮುಂತಾದವುಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಅಂತಿಮವಾಗಿ ನಿಯಂತ್ರಣ ಪದರ ಇದು ಮೂಲತಃ ವರ್ತನೆ ನಿಯಂತ್ರಣ ಮೇಲ್ವಿಚಾರಣೆಯ ನಿಯಂತ್ರಣ ನಂತರ ಸ್ವಯಂ ಸಂರಚನೆ ಸ್ವಯಂ ಆಪ್ಟಿಮೈಸೇಶನ್ ಸ್ವಯಂ ಹೊಂದಾಣಿಕೆ ಬಗ್ಗೆ ಮಾತನಾಡುತ್ತದೆ ಇದು ನಿಯಂತ್ರಣ ಪದರದಲ್ಲಿ ವಿಭಿನ್ನ ದೃಷ್ಟಿಕೋನಗಳಲ್ಲಿ ಭಿನ್ನವಾಗಿರುತ್ತದೆ ಸೈಬರ್ ಭೌತಿಕ ವ್ಯವಸ್ಥೆಗಳಿಗಾಗಿ 5 ಸಿ ವಾಸ್ತುಶಿಲ್ಪದಲ್ಲಿ ಇವೆಲ್ಲವೂ ಪ್ರಮುಖವಾದ ಪರಿಗಣನೆಗಳು ಈಗ ಇಂಡಸ್ಟ್ರಿ 4 0 ಪರಿಕಲ್ಪನೆಯಲ್ಲಿನ ವಿಭಿನ್ನ ಕೈಗಾರಿಕಾ ಪ್ರಕ್ರಿಯೆಗಳ ಸಕ್ರಿಯಗೊಳಿಸುವವರು ಯಾವುವು ಕ್ಲೌಡ್ ಪ್ಲಾಟ್ಫಾರ್ಮ್ ಸಾಫ್ಟ್ವೇರ್ ಯಾಸ್ ಎ ಸರ್ವಿಸ್ ಪ್ಲಾಟ್ಫಾರ್ಮ್ ಯಾಸ್ ಎ ಸರ್ವಿಸ್ ಇನ್ಫ್ರಾಸ್ಟ್ರಕ್ಚರ್ ಯಾಸ್ ಎ ಸರ್ವಿಸ್ ಯಂತಹ ವಿಭಿನ್ನ ಸೇವೆಗಳನ್ನು ನೀಡುತ್ತದೆ ಎರಡನೆಯದು ದೃಶ್ಯೀಕರಣದ ಅಂಶವಾಗಿದೆ ಇದು ಡೇಟಾವನ್ನು ಸ್ವೀಕರಿಸುವುದು ಡೇಟಾವನ್ನು ಓದುವುದು ಡೇಟಾವನ್ನು ವ್ಯಾಖ್ಯಾನಿಸುವುದು ಮತ್ತು ಮುಂತಾದವು ವಿಭಿನ್ನ ವಿಶ್ಲೇಷಣಾತ್ಮಕ ವಿಧಾನದ ಬಳಕೆಯ ಅಂಕಿಅಂಶವು ಬಿಗ್ ಡೇಟಾ ಯಂತ್ರ ಕಲಿಕೆ ಆಧಾರಿತ ವಿಶ್ಲೇಷಣೆಯನ್ನು ಬಯಸುತ್ತದೆ ಮತ್ತು ಅಂತಿಮವಾಗಿ ವರ್ಚುವಲೈಸೇಶನ್ ಇದು ಕೈಗಾರಿಕಾ ಪ್ರಕ್ರಿಯೆಗಳ ವಿಭಿನ್ನ ಸಕ್ರಿಯಗೊಳಿಸುವ ಸ್ಮಾರ್ಟ್ ವಸ್ತುಗಳ ಸಹಯೋಗದ ಬಗ್ಗೆ ಈಗ ಇಂಡಸ್ಟ್ರಿ 4 0 ನಲ್ಲಿನ ಕೈಗಾರಿಕಾ ಪ್ರಕ್ರಿಯೆಗಳ ವಿಭಿನ್ನ ಅಂಶಗಳನ್ನು ಒಂದೊಂದಾಗಿ ನೋಡೋಣ ಆದ್ದರಿಂದ ಮೊದಲನೆಯದಾಗಿ ಕಾರ್ಯಾಚರಣೆಯ ದಕ್ಷತೆಯೊಂದಿಗೆ ಪ್ರಾರಂಭಿಸೋಣ ಆದ್ದರಿಂದ ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸಬೇಕಾಗಿದೆ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಕೈಗಾರಿಕಾ ಐಒಟಿ ಫಾರ್ ಇಂಡಸ್ಟ್ರಿ 4 0 ಅನ್ನು ಸೇರಿಸುವುದರೊಂದಿಗೆ ಇದು ಸುಧಾರಿಸುತ್ತದೆ ಆದ್ದರಿಂದ ಈ ರೀತಿಯ ಪರಿವರ್ತನೆಯಿಂದ ಉಂಟಾಗುವ ಪ್ರಯೋಜನಗಳು ನಾವು ಸುಧಾರಿತ ಸಂಪನ್ಮೂಲ ಬಳಕೆಯನ್ನು ಹೊಂದಲಿದ್ದೇವೆ ಆದ್ದರಿಂದ ಈ ಎಲ್ಲಾ ವಿಭಿನ್ನ ಸಂಪನ್ಮೂಲಗಳು ಯಂತ್ರೋಪಕರಣಗಳು 0 ಜಗತ್ತಿನಲ್ಲಿ ಈ ಸಂಪನ್ಮೂಲಗಳ ಬಳಕೆಯನ್ನು ಸುಧಾರಿಸಲಾಗುವುದು ಎರಡನೆಯದು ಇಂಡಸ್ಟ್ರಿ 4 0 ರಲ್ಲಿ ಕೈಗಾರಿಕಾ ಪ್ರಕ್ರಿಯೆಗಳ ಬಳಕೆಯ ಮೂಲಕ ಒಟ್ಟಾರೆ ಉತ್ಪಾದಕತೆಯನ್ನು ಹೆಚ್ಚಿಸಲಾಗುವುದು ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಉತ್ಪಾದಕತೆ ಹೆಚ್ಚಾಗಲಿದೆ ಮತ್ತು ವೆಚ್ಚ ಕಡಿತವಾಗಲಿದೆ ವಿವಿಧ ಕೈಗಾರಿಕೆಗಳ ಕೆಲವು ಉದಾಹರಣೆಗಳು ನಾನು ಪರಿಹಾರಗಳನ್ನು ಬಳಸಿದ್ದೇನೆ ಥೇಮ್ಸ್ ವಾಟರ್ ಸ್ಮಾರ್ಟ್ ವಾಟರ್ ನಿರ್ವಹಣೆಗೆ ತೈಲ ಮತ್ತು ಅನಿಲ ಉದ್ಯಮದ ನಿರ್ವಹಣೆಗೆ ಅಪಾಚೆ ಮತ್ತು ಐಐಒಟಿ ಸಂಯೋಜನೆಯ ವಿಷಯದಲ್ಲಿ ಅವರು ಹೊಂದಿದ್ದ ವಿಭಿನ್ನ ಆವಿಷ್ಕಾರಗಳು ಇವೆಲ್ಲವನ್ನೂ ನಿಮ್ಮ ಮುಂದೆ ಉಲ್ಲೇಖಿಸಲಾಗಿದೆ ಆದ್ದರಿಂದ ಇವು ಮೂಲತಃ ಅವು ಸೆನ್ಸಾರ್ ಆಧಾರಿತ ಸಲಕರಣೆಗಳ ಮೇಲ್ವಿಚಾರಣೆಯೊಂದಿಗೆ ಪ್ರಾರಂಭವಾಗುತ್ತವೆ ಸ್ಥಿತಿ ಮೇಲ್ವಿಚಾರಣೆ ವೈಫಲ್ಯಗಳ ಪತ್ತೆ ನಿರ್ಣಾಯಕ ಸ್ಥಿತಿಯ ಮೇಲ್ವಿಚಾರಣೆ ಮತ್ತು ಯಾವುದೇ ರೀತಿಯ ನಿರ್ಣಾಯಕ ಸ್ಥಿತಿಗೆ ಕ್ರಿಯಾತ್ಮಕ ಪ್ರತಿಕ್ರಿಯೆ ಅದು ಈ ರೀತಿಯ ಥೇಮ್ಸ್ ವಾಟರ್ ನಂತಹ ವಿಭಿನ್ನ ಕೈಗಾರಿಕೆಗಳು ಸ್ಮಾರ್ಟ್ ವ್ಯವಸ್ಥೆಗಳು ಸಂಭವಿಸಬಹುದು ತೈಲ ಮತ್ತು ಅನಿಲ ಉದ್ಯಮದ ನಿರ್ವಹಣೆಗಾಗಿ ಅಪಾಚೆ ಆದ್ದರಿಂದ ಇದು ಮಾನಿಟರಿಂಗ್ ಸ್ಥಿತಿ ಮೇಲ್ವಿಚಾರಣೆ ವೈಫಲ್ಯ ಪತ್ತೆ ನಿರ್ಣಾಯಕ ಸ್ಥಿತಿಯ ಮೇಲ್ವಿಚಾರಣೆಯನ್ನು ನಿಯಂತ್ರಿಸುವುದು ಮತ್ತು ನಿರ್ಣಾಯಕ ಪರಿಸ್ಥಿತಿಗಳಿಗೆ ಕ್ರಿಯಾತ್ಮಕ ಪ್ರತಿಕ್ರಿಯೆಯೊಂದಿಗೆ ಪ್ರಾರಂಭವಾಗುತ್ತದೆ ಉತ್ಪನ್ನ ನಾವೀನ್ಯತೆ ಇದರ ಪ್ರಯೋಜನವೆಂದರೆ ಸೇವಾ ಆಧಾರಿತ ನಿಯೋಜನೆ ಡೇಟಾ ಹಣಗಳಿಕೆ ಈ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಪಡೆದ ಡೇಟಾ ಬಹಳ ಸಂಪನ್ಮೂಲ ಭರಿತವಾಗಿದೆ ಆದ್ದರಿಂದ ಡೇಟಾವನ್ನು ಬಳಸಬಹುದು ಅದರಿಂದ ಹಣಗಳಿಸಬಹುದು ಮತ್ತು ವೋಕ್ಸ್ವ್ಯಾಗನ್ನಂತಹ ಕಂಪನಿಗಳು ಈಗಾಗಲೇ ಅದರಿಂದ ಲಾಭ ಪಡೆದಿವೆ ಆದ್ದರಿಂದ ಅವರು ಆಗ್ಮೆಂಟೆಡ್ ನಿರ್ವಹಣೆಯೊಂದಿಗೆ ಪ್ರಾರಂಭಿಸಿದ್ದಾರೆ ಅಲ್ಲಿ ಅವರು ತಂತ್ರಜ್ಞಾನದ ಬಳಕೆಯ ಬಗ್ಗೆ ಮಾತನಾಡುತ್ತಿರುವುದು ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ಸ್ಮಾರ್ಟ್ ಸೆನ್ಸರ್ಗಳು ಈ ಯಂತ್ರೋಪಕರಣಗಳಲ್ಲಿನ ವಿವಿಧ ಸಮಸ್ಯೆಗಳನ್ನು ಪತ್ತೆಹಚ್ಚಿದ ಮೇಲೆ ಸುಧಾರಿಸಲು ಮತ್ತು ವಿಭಿನ್ನ ವಿಶ್ಲೇಷಣೆ ಮತ್ತು ಈ ವಿಭಿನ್ನ ಯಂತ್ರೋಪಕರಣಗಳಲ್ಲಿ ಸಂಭವಿಸಲಿರುವ ದೋಷ ಪತ್ತೆ ಆದ್ದರಿಂದ ಈ ರೀತಿಯ ರೂಪಾಂತರಗಳ ಮೂಲಕ ಉತ್ಪನ್ನ ನಾವೀನ್ಯತೆ ಸಂಭವಿಸಲಿದೆ ಮತ್ತು ವೋಕ್ಸ್ವ್ಯಾಗನ್ ಅಥವಾ ಆಗ್ಮೆಂಟೆಡ್ ನಿರ್ವಹಣೆ ಅಂತಹ ಉತ್ಪನ್ನದ ನಾವೀನ್ಯತೆಗೆ ಒಂದು ಉದಾಹರಣೆಯಾಗಿದೆ ಮೂರನೆಯದು ವರ್ಧಿತ ಪರಿಸರ ವ್ಯವಸ್ಥೆ ಇದರ ಪ್ರಯೋಜನವೆಂದರೆ ನಾವು ಸಂಪರ್ಕಿತ ಪರಿಸರ ವ್ಯವಸ್ಥೆಯನ್ನು ಹೊಂದಲಿದ್ದೇವೆ ಅಲ್ಲಿ ನವೀನ ಉತ್ಪನ್ನ ಮಾರ್ಗಗಳು ಇರಲಿವೆ ಕ್ರಿಯಾತ್ಮಕ ಮಾರುಕಟ್ಟೆಯನ್ನು ಬೆಂಬಲಿಸುತ್ತವೆ ಮತ್ತು ಪ್ರತಿ ಫಲಿತಾಂಶದ ಪ್ರಕಾರ ಹಣ ಕೊಡುವ ರೀತಿಯ ಪರಿಸರ ವ್ಯವಸ್ಥೆ ಇರಲಿದೆ ಆದ್ದರಿಂದ ಪ್ರತಿ ಫಲಿತಾಂಶಕ್ಕೆ ಪಾವತಿಸಿ ಎಂದರೆ ಬಳಕೆದಾರರು ನಿರ್ಮಿಸಲಿರುವ ಫಲಿತಾಂಶದ ಆಧಾರದ ಮೇಲೆ ಬಳಕೆದಾರರು ನಿರ್ಮಿಸಲಿದ್ದಾರೆ ಮತ್ತು ಅವರು ಸ್ವೀಕರಿಸಲು ಹೊರಟಿರುವ ಫಲಿತಾಂಶಕ್ಕೆ ಅವರು ಪಾವತಿಸಬೇಕಾಗುತ್ತದೆ ಕಂಪನಿಯು ಜನರಲ್ ಎಲೆಕ್ಟ್ರಿಕ್ನಂತಿದೆ ಅವರು ನವೀಕರಿಸಬಹುದಾದ ಇಂಧನ ಉತ್ಪಾದನೆ ಹೆಚ್ಚಾಗಿ ಸಿದ್ದಾರೆ ನಂತರ ಮತ್ತೊಂದು ಕಂಪನಿ ರೋಲ್ಸ್ ರಾಯ್ಸ್ ವಿಮಾನ ಎಂಜಿನ್ಗಳಲ್ಲಿ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಿತು ಮತ್ತು ಇದು ಸಹ ಅವರು ಹಲವಾರು ವಿಭಿನ್ನ ಕಾರ್ಯವಿಧಾನಗಳ ಮೂಲಕ ಸಾಧಿಸಿದ್ದಾರೆ ಮತ್ತು ಇವುಗಳಲ್ಲಿ ಪ್ರತಿಯೊಂದಕ್ಕೂ ನೀಡಲಾದ ವಿಭಿನ್ನ ಲಕ್ಷಣಗಳು ಇವು ಆದ್ದರಿಂದ ನಾನು ಅವುಗಳನ್ನು ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲು ಹೋಗುವುದಿಲ್ಲ ಆದರೆ ಈ ಕಂಪನಿಗಳು ಉತ್ಪಾದಿಸುವ ಪ್ರತಿಯೊಂದು ವ್ಯವಸ್ಥೆಗಳಿಗೂ ವಿಭಿನ್ನವಾದ ವೈಶಿಷ್ಟ್ಯಗಳಿವೆ ಜನರಲ್ ಎಲೆಕ್ಟ್ರಿಕ್ ಮತ್ತು ರೋಲ್ಸ್ ರಾಯ್ಸ್ ಅವರು ಮೂಲತಃ ವಿಭಿನ್ನ ವಿಮಾನಗಳಿಗೆ ಎಂಜಿನ್ಗಳನ್ನು ಪೂರೈಸುತ್ತಾರೆ ಆದರೆ ನೀವು ಇಲ್ಲಿ ನೋಡುವಂತೆ ಇಲ್ಲಿ ನೀವು ಸೆನ್ಸಾರ್ ಆಧಾರಿತ ಮಾನಿಟರಿಂಗ್ ಮುನ್ಸೂಚಕ ನಿರ್ವಹಣೆ ನಂತರ ಒಟ್ಟು ಆರೈಕೆ ಮೂಲತಃ ಪ್ರೋಗ್ರಾಂ ಆಗಿದೆ ಇದು ರೋಲ್ಸ್ ರಾಯ್ಸ್ನಲ್ಲಿ ಈ ಎಂಜಿನ್ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ತಮ್ಮ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಐಒಟಿಯನ್ನು ಬಳಸುವ ಮೂಲಕ ಅವರು ಸಾಧಿಸಿದ ಕೆಲವು ವಿಷಯಗಳು ಇವು ಮುಂದೆ ಸ್ವಾಯತ್ತ ಪುಲ್ ಆರ್ಥಿಕತೆ ಬರುತ್ತದೆ ಇಲ್ಲಿ ಪ್ರಯೋಜನಗಳೆಂದರೆ ನಾವು ಅಂತ್ಯದಿಂದ ಅಂತ್ಯದವರೆಗೆ ಯಾಂತ್ರೀಕೃತಗೊಂಡ ಸೌಲಭ್ಯ ನವೀಕರಿಸಿದ ಬೇಡಿಕೆಯ ಮಾಹಿತಿ ಕಡಿಮೆ ತ್ಯಾಜ್ಯ ಉತ್ಪಾದನೆ ಒಟ್ಟಾರೆ ಕಡಿಮೆ ತ್ಯಾಜ್ಯ ಹೆಜ್ಜೆಗುರುತು ಇದು ಬಹಳ ಮುಖ್ಯ ಕಡಿಮೆ ತ್ಯಾಜ್ಯ ಹೆಜ್ಜೆಗುರುತು ಮತ್ತು ಉತ್ತಮ ಸಂಪನ್ಮೂಲ ಆಪ್ಟಿಮೈಸೇಶನ್ ಆದ್ದರಿಂದ ಕಂಪನಿಯ ಜನರಲ್ ಎಲೆಕ್ಟ್ರಿಕ್ ಅವರು ತಮ್ಮ ಕಾರ್ಖಾನೆ ನಿರ್ವಹಣಾ ವ್ಯವಸ್ಥೆಯನ್ನು ತಂದಿದ್ದಾರೆ ಇದು ಮೂಲತಃ ಐಐಓಟಿ ಅನ್ನು ಸಂಯೋಜಿಸುವ ಮೂಲಕ ಈ ವೈಶಿಷ್ಟ್ಯಗಳನ್ನು ಸಾಧಿಸುತ್ತದೆ ಅವರು ಪ್ರಿಡಿಕ್ಸ್ ಪ್ಲಾಟ್ಫಾರ್ಮ್ನ ಪ್ಲಾಟ್ಫಾರ್ಮ್ನೊಂದಿಗೆ ತಂದಿದ್ದಾರೆ ಅವರು ಕ್ಲೌಡ್ ಆಧಾರಿತ ಸೇವೆಗಳನ್ನು ನೀಡಲು ಈ ಪ್ಲಾಟ್ಫಾರ್ಮ್ ಅನ್ನು ಬಳಸುತ್ತಾರೆ ಈ ನಿರ್ದಿಷ್ಟ ಪ್ಲಾಟ್ಫಾರ್ಮ್ನಲ್ಲಿ ಅವರು ಪ್ರತಿ ಬಳಕೆಯ ಬೆಲೆ ಮಾದರಿಯನ್ನು ಹೊಂದಿದ್ದಾರೆ ಕಾರ್ಖಾನೆ ನಿರ್ವಹಣೆ ಮತ್ತು ವಿಶ್ಲೇಷಣಾತ್ಮಕ ಸೇವೆಗಳ ಬಳಕೆಗಾಗಿ ಅವರು ಸುರಕ್ಷಿತ ಮತ್ತು ಹೊಂದಾಣಿಕೆಯ ವಾತಾವರಣವನ್ನು ಹೊಂದಿದ್ದಾರೆ ಇದು ಸೇವಾ ಆಪ್ಟಿಮೈಸೇಶನ್ಗೆ ಸಹಾಯ ಮಾಡುತ್ತದೆ ಜನರಲ್ ಎಲೆಕ್ಟ್ರಿಕ್ ಕಾರ್ಖಾನೆ ನಿರ್ವಹಣಾ ವ್ಯವಸ್ಥೆಯ ವಿಭಿನ್ನ ಲಕ್ಷಣಗಳು ಇವು ಇದು ಪ್ರಿಡಿಕ್ಸ್ ವ್ಯವಸ್ಥೆ ಆದ್ದರಿಂದ ಮೂಲಭೂತವಾಗಿ ನಾವು ಭವಿಷ್ಯಕ್ಕೆ ರೂಪಾಂತರಗೊಳ್ಳುತ್ತಿದ್ದೇವೆ ಅಲ್ಲಿ ನಾವು ಸ್ಮಾರ್ಟ್ ಕಾರ್ಖಾನೆಗಳನ್ನು ಹೊಂದಲಿದ್ದೇವೆ ಮತ್ತು ಸ್ಮಾರ್ಟ್ ಕಾರ್ಖಾನೆಗಳ ವಿಭಿನ್ನ ಅಪ್ಲಿಕೇಶನ್ ಕ್ಷೇತ್ರಗಳು ಸ್ಮಾರ್ಟ್ ಸೌಲಭ್ಯ ನಿರ್ವಹಣೆ ಸಂಪರ್ಕಿತ ಕಾರ್ಖಾನೆ ದಾಸ್ತಾನು ನಿರ್ವಹಣೆ ಆದ್ದರಿಂದ ಮೂಲತಃ ಸ್ಮಾರ್ಟ್ ದಾಸ್ತಾನು ನಿರ್ವಹಣೆ ಸ್ಮಾರ್ಟ್ ಉತ್ಪಾದನಾ ಮಾರ್ಗ ನಿರ್ವಹಣೆ ಸ್ಮಾರ್ಟ್ ಪ್ರಕ್ರಿಯೆಯ ಸುರಕ್ಷತೆ ಮತ್ತು ಸುರಕ್ಷತೆ ಸ್ಮಾರ್ಟ್ ಸೇವಾ ಗುಣಮಟ್ಟ ನಿಯಂತ್ರಣ ಸ್ಮಾರ್ಟ್ ಪೂರೈಕೆ ಸರಪಳಿ ಆಪ್ಟಿಮೈಸೇಶನ್ ಮತ್ತು ಸ್ಮಾರ್ಟ್ ಪ್ಯಾಕೇಜಿಂಗ್ ಮತ್ತು ನಿರ್ವಹಣೆ ಐಐಒಟಿ ಸಂಯೋಜನೆಯ ವಿಭಿನ್ನ ಅಪ್ಲಿಕೇಶನ್ ಗಳಿವೆ ಮತ್ತು ಕೈಗಾರಿಕಾ ಪ್ರಕ್ರಿಯೆಗಳು ಇಂಡಸ್ಟ್ರಿ 4 0 ಸನ್ನಿವೇಶದಲ್ಲಿ ಐಐಒಟಿ ಆಧಾರಿತ ವ್ಯವಸ್ಥೆಗಳನ್ನು ನಿರ್ಮಿಸಲು ವಿಭಿನ್ನ ಕೈಗಾರಿಕಾ ಪ್ರಕ್ರಿಯೆಗಳು ಆದ್ದರಿಂದ ಇವುಗಳು ಸೌಲಭ್ಯ ನಿರ್ವಹಣೆಯಂತಹವು ಇಲ್ಲಿ ನಾವು ಸೆನ್ಸಾರ್ ಸುಸಜ್ಜಿತ ಉತ್ಪಾದನಾ ಸೌಲಭ್ಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಸ್ಥಿತಿ ಆಧಾರಿತ ಮೇಲ್ವಿಚಾರಣೆ ಯಂತ್ರದ ಆರೋಗ್ಯದ ಮೇಲ್ವಿಚಾರಣೆ ಆಪ್ಟಿಮೈಸೇಶನ್ ಮತ್ತು ರಿಮೋಟ್ ಫಂಕ್ಷನ್ ಕಂಟ್ರೋಲ್ ಮತ್ತು ದಕ್ಷತೆಯನ್ನು ಸುಧಾರಿಸುವುದು ವೆಚ್ಚವನ್ನು ಕಡಿಮೆ ಮಾಡುವುದು ಮತ್ತು ಶಕ್ತಿಯ ವೆಚ್ಚವನ್ನು ಒದಗಿಸುವುದು ಸಂಪರ್ಕಿತ ಕಾರ್ಖಾನೆ ಇಲ್ಲಿ ನಾವು ಕಾರ್ಖಾನೆಯ ಸಂಪರ್ಕಿತ ಘಟಕಗಳಾದ ಯಂತ್ರೋಪಕರಣಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂಜಿನಿಯರ್ಗಳು ಸಹ ಸಂಪರ್ಕಿತ ತಯಾರಕರು ಎಲ್ಲರೂ ಸಂಪರ್ಕಗೊಳ್ಳುತ್ತಾರೆ ಆದ್ದರಿಂದ ಇದು ಕೇವಲ ಯಂತ್ರೋಪಕರಣಗಳಲ್ಲ ಆದರೆ ಎಂಜಿನಿಯರ್ಗಳು ತಯಾರಕರು ಯಂತ್ರೋಪಕರಣಗಳು ಎಲ್ಲವೂ ಸ್ಮಾರ್ಟ್ ಕಾರ್ಖಾನೆಯಲ್ಲಿ ಒಟ್ಟಿಗೆ ಸಂಪರ್ಕ ಹೊಂದಿವೆ ಯಾಂತ್ರೀಕೃತಗೊಂಡ ಮತ್ತು ಆಪ್ಟಿಮೈಸೇಶನ್ ರಿಮೋಟ್ ಕಂಟ್ರೋಲ್ ಮತ್ತು ನಿರ್ವಹಣೆ ಆಜ್ಞೆ ಮತ್ತು ನಿಯಂತ್ರಣದ ಸುಲಭತೆ ಮತ್ತು ಕೆಆರ್ಎಗಳನ್ನು ಗುರುತಿಸಲು ಅನುಕೂಲವಾಗುವುದು ಪ್ರಮುಖ ಫಲಿತಾಂಶ ಕ್ಷೇತ್ರಗಳಾಗಿವೆ ದಾಸ್ತಾನು ನಿರ್ವಹಣೆ ಇದು ಸರಬರಾಜು ಸರಪಳಿಯಲ್ಲಿನ ಘಟನೆಗಳನ್ನು ಮೇಲ್ವಿಚಾರಣೆ ಮಾಡುವ ಮೂಲಕ ವಸ್ತುಗಳನ್ನು ಪತ್ತೆಹಚ್ಚುವ ಬಗ್ಗೆ ಮಾತನಾಡುತ್ತದೆ ನೈಜ ಸಮಯದಲ್ಲಿ ಜಾಗತಿಕ ಅಂತರ ಸಂಪರ್ಕ ಸೌಲಭ್ಯಗಳು ಮತ್ತು ನೈಜ ಸಮಯದ ನವೀಕರಣಗಳನ್ನು ಒದಗಿಸುತ್ತದೆ ಹೆಚ್ಚಿನ ಗೋಚರತೆ ಮತ್ತು ಪಾರದರ್ಶಕತೆ ಗ್ರಾಹಕರಿಗೆ ವಾಸ್ತವಿಕ ಮತ್ತು ವಿಫಲ ಸುರಕ್ಷಿತ ಅಂದಾಜು ಮತ್ತು ಪೂರೈಕೆ ಆಪ್ಟಿಮೈಸೇಶನ್ ಮತ್ತು ವೆಚ್ಚ ಕಡಿತ ಪ್ರೊಡಕ್ಷನ್ ಲೈನ್ ನಿರ್ವಹಣೆ ಇಲ್ಲಿ ನಾವು ವಿಭಿನ್ನ ಸೆನ್ಸಾರ್ಗಳು ಅಕ್ಚುಯೆಟರ್ಸ್ಗಳೊಂದಿಗೆ ಎಂಡ್ ಟು ಎಂಡ್ ಪ್ರೊಡಕ್ಷನ್ ಲೈನ್ ನಿರ್ವಹಣೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಸಂಪೂರ್ಣ ಉತ್ಪನ್ನವನ್ನು ಸ್ವಯಂಚಾಲಿತಗೊಳಿಸುವುದು ನಂತರ ಪ್ರಕ್ರಿಯೆಯ ಮರು ಹೊಂದಾಣಿಕೆ ಸೌಲಭ್ಯ ಉತ್ಪಾದನಾ ವಿಳಂಬ ಮತ್ತು ವೈಫಲ್ಯಗಳ ವಿವರವಾದ ತಿಳುವಳಿಕೆ ಮತ್ತು ಪ್ರಕ್ರಿಯೆಯ ಹರಿವಿನ ವಿಶ್ಲೇಷಣೆ ಸುರಕ್ಷತೆ ಮತ್ತು ಭದ್ರತೆಯನ್ನು ಪ್ರಕ್ರಿಯೆಗೊಳಿಸಿ ಇಲ್ಲಿ ನಾವು ಸುರಕ್ಷಿತ ಮತ್ತು ಭದ್ರತೆಯ ಕೆಲಸದ ವಾತಾವರಣದ ಬಗ್ಗೆ ಮಾತನಾಡುತ್ತಿದ್ದೇವೆ ಸುರಕ್ಷಿತ ಮತ್ತು ಭದ್ರ ಪ್ರಕ್ರಿಯೆಗಳು ಸುರಕ್ಷಿತ ಮತ್ತು ಭದ್ರ ಪರಿಸರ ಇವೆಲ್ಲವನ್ನೂ ಈ ವಿಭಿನ್ನ ಐಒಟಿ ಸಾಧನಗಳು ಈ ವಿಭಿನ್ನ ಸೆನ್ಸಾರ್ಗಳ ಅಕ್ಚುಯೆಟರ್ಸ್ಗಳ ಸಹಾಯದಿಂದ ನಿರ್ವಹಿಸಲಾಗುವುದು ಮತ್ತು ಈ ವಿಭಿನ್ನ ಐಒಟಿ ಸಾಧನಗಳಿಂದ ಪಡೆದ ಡೇಟಾವನ್ನು ಆಧರಿಸಿ ನಾವು ಸಂಪೂರ್ಣ ದಾಖಲೆಯನ್ನು ಪಡೆಯಲಿದ್ದೇವೆ ಮತ್ತು ಇದು ಹಣಕಾಸು ಯೋಜನೆ ಆಪ್ಟಿಮೈಸ್ಡ್ ಹಣಕಾಸು ಯೋಜನೆ ಮತ್ತು ವಿಮೆ ಬಳಸಬೇಕಾದ ವಿಮಾ ಯೋಜನೆಗಳ ಬಗ್ಗೆ ಯೋಜನೆಗೆ ಸಹಾಯ ಮಾಡುತ್ತದೆ ಸೇವೆಯ ಗುಣಮಟ್ಟದ ನಿಯಂತ್ರಣವು ಇನ್ನೊಂದಾಗಿದೆ ಇದು ಕೊನೆಯಿಂದ ಕೊನೆಯವರೆಗೆ ಉತ್ಪನ್ನದ ಗುಣಮಟ್ಟದ ಜೀವನ ಚಕ್ರ ಮೇಲ್ವಿಚಾರಣೆ ಉತ್ಪನ್ನ ಜೀವನ ಚಕ್ರ ಗುಣಮಟ್ಟದ ಮೇಲ್ವಿಚಾರಣೆ ಸಂಗ್ರಹಿಸಿದ ಕಚ್ಚಾ ವಸ್ತುಗಳ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ಒದಗಿಸುವಿಕೆ ಕಾರ್ಖಾನೆ ಪರಿಸರ ಮೇಲ್ವಿಚಾರಣೆ ಮತ್ತು ಯಾಂತ್ರೀಕೃತಗೊಂಡ ತ್ಯಾಜ್ಯ ನಿರ್ವಹಣೆ ಕಡಿಮೆ ತ್ಯಾಜ್ಯ ನಿರ್ವಹಣೆ ಬಹು ಮಟ್ಟದ ಉತ್ಪನ್ನ ಗುಣಮಟ್ಟದ ಪರಿಶೀಲನೆ ಸಮಗ್ರ ವಿಶ್ಲೇಷಣೆ ಗ್ರಾಹಕರಿಂದ ಪ್ರತಿಕ್ರಿಯೆಯನ್ನು ಸಕ್ರಿಯಗೊಳಿಸುತ್ತದೆ ಆದ್ದರಿಂದ ಈ ಎಲ್ಲಾ ವಿಷಯಗಳು ಸೇವೆಯ ಗುಣಮಟ್ಟದ ಅಂಶಗಳು ಮತ್ತು ಅವುಗಳ ನಿಯಂತ್ರಣವನ್ನು ಸ್ಮಾರ್ಟ್ ಕಾರ್ಖಾನೆಗಳ ಸಹಾಯದಿಂದ ನಿರ್ವಹಿಸಲಾಗುವುದು ಮುಂದೆ ಸರಬರಾಜು ಸರಪಳಿ ನಿರ್ವಹಣೆ ಮತ್ತು ಆಪ್ಟಿಮೈಸೇಶನ್ ಬರುತ್ತದೆ ಇಲ್ಲಿ ನಾವು ನೈಜ ಸಮಯದ ಸರಬರಾಜು ಸರಪಳಿಯ ಮೇಲ್ವಿಚಾರಣೆ ಬಹು ಆಯಾಮಗಳಲ್ಲಿನ ಅಂಶಗಳು ಸಂಬಂಧಿತ ವ್ಯಕ್ತಿಗಳಿಗೆ ಸುಲಭ ಮತ್ತು ಪಾರದರ್ಶಕತೆ ಮತ್ತು ಅಂತರ ಬ್ಲಾಕ್ ಅವಲಂಬನೆಯನ್ನು ಗುರುತಿಸುವ ಬಗ್ಗೆ ಮಾತನಾಡುತ್ತಿದ್ದೇವೆ ಪ್ಯಾಕೇಜಿಂಗ್ ನಿರ್ವಹಣೆ ಸಂವೇದಕ ಆಧಾರಿತ ಪ್ಯಾಕೇಜಿಂಗ್ ಸೌಲಭ್ಯ ನೈಜ ಸಮಯದ ಮೇಲ್ವಿಚಾರಣೆ ಗ್ರಾಹಕರ ಬಳಕೆಯ ಮಾದರಿಗಳ ಬಗ್ಗೆ ವಿವರವಾದ ವಿಶ್ಲೇಷಣೆ ಪ್ಯಾಕೇಜ್ ಸ್ಥಿತಿಯ ಮೇಲ್ವಿಚಾರಣೆಯನ್ನು ಸಕ್ರಿಯಗೊಳಿಸುವ ಮಲ್ಟಿ ಪಾಯಿಂಟ್ ಟ್ರೇಸ್ ಗ್ರಾಹಕರ ತೃಪ್ತಿ ಮತ್ತು ಕಡಿಮೆ ವೆಚ್ಚದ ಕುರಿತು ಮಾತನಾಡುತ್ತದೆ ಆದ್ದರಿಂದ ಮಲ್ಟಿ ಪಾಯಿಂಟ್ ಟ್ರೇಸ್ ಎಂದರೆ ಏನು ಒಂದು ನಿರ್ದಿಷ್ಟ ಪ್ಯಾಕೇಜ್ ಕಳೆದುಹೋದರೆ ಅದು ಎಲ್ಲಿ ಕಳೆದುಹೋಗಿದೆ ಅದು ತಪ್ಪಾಗಿ ಹೋದರೆ ಮಾತ್ರ ಕಳೆದುಹೋಗುವುದಿಲ್ಲ ಈ ಎಲ್ಲಾ ಟ್ರ್ಯಾಕಿಂಗ್ ಮತ್ತು ಅನೇಕ ವಿಭಿನ್ನ ಪ್ಯಾಕೇಜ್ಗಳ ಟ್ರ್ಯಾಕಿಂಗ್ ಸ್ಮಾರ್ಟ್ ಕಾರ್ಖಾನೆಯಲ್ಲಿ ಸಾಧ್ಯ ಮತ್ತು ಇದು ವಾಸ್ತವವಾಗಿ ಒಂದು ಸಾಮಾನ್ಯ ಸಮಸ್ಯೆಯಾಗಿದೆ ಕಾರ್ಖಾನೆಗಳಲ್ಲಿ ಪತ್ತೆಹಚ್ಚುವಿಕೆ ಮತ್ತು ಟ್ರ್ಯಾಕಿಂಗ್ ಒಂದು ಸಾಮಾನ್ಯ ಸಮಸ್ಯೆಯಾಗಿದೆ ಮತ್ತು ಸ್ಮಾರ್ಟ್ ಫ್ಯಾಕ್ಟರಿ ಐಐಒಟಿ ಬಳಕೆಯ ಮೂಲಕ ಕೈಗಾರಿಕಾ ಪ್ರಕ್ರಿಯೆಗಳು ಈ ರೀತಿಯ ಟ್ರ್ಯಾಕಿಂಗ್ ವ್ಯವಹಾರಗಳಲ್ಲಿ ಸಹಾಯ ಮಾಡುತ್ತದೆ ಆದ್ದರಿಂದ ಈಗ ನಾವು ಕೈಗಾರಿಕಾ ಪ್ರಕ್ರಿಯೆಗಳ ಕ್ರಿಯಾತ್ಮಕ ದೃಷ್ಟಿಕೋನವನ್ನು ನೋಡೋಣ ಆದ್ದರಿಂದ ಭೌತಿಕ ವ್ಯವಸ್ಥೆ ನಂತರ ನಾವು ನಿಯಂತ್ರಣವನ್ನು ಹೊಂದಿದ್ದೇವೆ ಅದು ಮೂಲತಃ ಸಂವೇದನೆ ಮತ್ತು ಕಾರ್ಯಚಟುವಟಿಕೆಯ ಬಗ್ಗೆ ಮಾತನಾಡುತ್ತಿದೆ ಮತ್ತು ಮೇಲೆ ನಾವು ವ್ಯವಹಾರ ಪದರವನ್ನು ಹೊಂದಿದ್ದೇವೆ ಆದ್ದರಿಂದ ನಮ್ಮ ನಡುವೆ ಕಾರ್ಯಾಚರಣೆಗಳು ಮಾಹಿತಿ ಮತ್ತು ಅಪ್ಲಿಕೇಶನ್ ಇದೆ ಇದು ಮೂಲತಃ ಈ ಸಂಪೂರ್ಣ ಮಾದರಿಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಮೂಲತಃ ನಾವು ಕೈಗಾರಿಕಾ ಪ್ರಕ್ರಿಯೆಗಳ ಬಗ್ಗೆ ಮಧ್ಯಸ್ಥಗಾರರ ಕಳವಳಗಳನ್ನು ಎತ್ತಿ ತೋರಿಸುವುದರ ಬಗ್ಗೆ ಮತ್ತು ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ವಿವಿಧ ಪ್ರಕಾರಗಳ ಬಳಕೆಗೆ ಹೊಂದಿಕೊಳ್ಳುವ ಮತ್ತು ಅನ್ವಯಿಸುವ ವ್ಯವಸ್ಥೆಯನ್ನು ಕುರಿತು ಮಾತನಾಡುತ್ತಿದ್ದೇವೆ ಆದ್ದರಿಂದ ಇಂಡಸ್ಟ್ರಿ 4 0 ಜಗತ್ತಿನಲ್ಲಿ ಈ ವಿಭಿನ್ನ ಪ್ರಕ್ರಿಯೆಗಳ ಕೈಗಾರಿಕಾ ಪ್ರಕ್ರಿಯೆಗಳ ಈ ರೀತಿಯ ಕ್ರಿಯಾತ್ಮಕ ದೃಷ್ಟಿಕೋನ ವಾಸ್ತುಶಿಲ್ಪದ ಸಹಾಯದಿಂದ ಈ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಲಾಗುವುದು ಕೈಗಾರಿಕಾ ಪ್ರಕ್ರಿಯೆಗಳ ಕಾರ್ಯಾಚರಣೆಯ ಡೊಮೇನ್ ನಿಯಂತ್ರಣ ಡೊಮೇನ್ ನಿರ್ವಹಣೆ ನಿಯೋಜನೆ ಮೇಲ್ವಿಚಾರಣೆ ಮತ್ತು ರೋಗನಿರ್ಣಯ ಕಾರ್ಯಾಚರಣೆಗಳು ಮತ್ತು ಆಪ್ಟಿಮೈಸೇಶನ್ ಅನ್ನು ಒಳಗೊಂಡಿದೆ ಇವುಗಳು ಸ್ವಯಂ ವಿವರಣಾತ್ಮಕವಾಗಿವೆ ಆದ್ದರಿಂದ ನಾನು ಅವುಗಳನ್ನು ಮತ್ತಷ್ಟು ವಿವರಿಸುವ ಅಗತ್ಯವಿಲ್ಲ ಆದರೆ ನಾವು ಹೊಂದಲು ಹೊರಟಿರುವುದು ಐಐಒಟಿ ಜಗತ್ತಿನಲ್ಲಿ ಅಡ್ಡ ಪರಿಸರ ಅಂತರ್ಸಂಪರ್ಕಿತ ವ್ಯವಸ್ಥೆಯಾಗಿದೆ ಅಲ್ಲಿಯೇ ಈ ಅಂತರ್ಸಂಪರ್ಕಿತ ನಿಯಂತ್ರಣ ವ್ಯವಸ್ಥೆಯು ಬಹಳ ಮುಖ್ಯವಾದ ಅಂತರ್ಸಂಪರ್ಕಿತ ನಿಯಂತ್ರಣ ವ್ಯವಸ್ಥೆಯಾಗಿದೆ ಅದು ಪರಸ್ಪರ ಸಂಬಂಧ ಹೊಂದಿದೆ ಹಾಗಾಗಿ ನಾವು ಇಲ್ಲಿ ಇರುವುದು ನಾವು ಆಂತರಿಕ ಕಾರ್ಖಾನೆ ಸಂವಹನದ ಬಗ್ಗೆ ಮಾತ್ರವಲ್ಲದೆ ಅಂತರ ಕಾರ್ಖಾನೆ ಸಂವಹನದ ಬಗ್ಗೆಯೂ ಮಾತನಾಡುತ್ತಿದ್ದೇವೆ ಮತ್ತು ಈ ಎಲ್ಲಾ ಡೇಟಾ ಅಂತರ ಕಾರ್ಖಾನೆ ಸಂವಹನದಿಂದ ಅವುಗಳನ್ನು ವಿಶ್ಲೇಷಿಸಬೇಕಾಗುತ್ತದೆ ಮತ್ತು ಸಂಖ್ಯಾಶಾಸ್ತ್ರೀಯ ವಿಧಾನಗಳು ಮತ್ತು ಇತರ ಯಂತ್ರ ಕಲಿಕೆ ಮತ್ತು ಎಐ ತಂತ್ರಗಳ ಸಹಾಯದಿಂದ ವಿವಿಧ ರೀತಿಯ ವಿಶ್ಲೇಷಣೆಯನ್ನು ಕಾರ್ಯಗತಗೊಳಿಸಬೇಕಾಗುತ್ತದೆ ಆದ್ದರಿಂದ ನಾವು ಉಲ್ಲೇಖಗಳಿಗೆ ಹೋಗುವ ಮೊದಲು ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಐಐಒಟಿ ಅನ್ನು ಸಂಯೋಜಿಸುವ ಪ್ರಾಮುಖ್ಯತೆಯನ್ನು ಪ್ರಾಮುಖ್ಯತೆಯ ಹೈಲೈಟ್ ಮಾಡಲು ಕೊನೆಯಲ್ಲಿ ಏನನ್ನಾದರೂ ನಿಮಗೆ ತೋರಿಸಲು ನಾನು ಬಯಸುತ್ತೇನೆ ಆದ್ದರಿಂದ ನಾವು ಏನು ಮಾಡಲು ಬಯಸುತ್ತೇವೆ ಕೈಗಾರಿಕಾ ಪ್ರಕ್ರಿಯೆಗಳನ್ನು ಸುಧಾರಿಸಲು ನಾವು ಬಯಸುತ್ತೇವೆ ಇದು ಒಟ್ಟಾರೆ ಉದ್ದೇಶವಾಗಿದೆ ಆದ್ದರಿಂದ ಕೈಗಾರಿಕಾ ಪ್ರಕ್ರಿಯೆಗಳು ವಿಭಿನ್ನ ಕೈಗಾರಿಕಾ ಅವಶ್ಯಕತೆಗಳನ್ನು ಅವಲಂಬಿಸಿ ಬದಲಾಗುತ್ತವೆ ವಿಭಿನ್ನ ಕೈಗಾರಿಕೆಗಳು ತಮ್ಮದೇ ಆದ ಪ್ರಕ್ರಿಯೆಗಳನ್ನು ಹೊಂದಿವೆ ಆದ್ದರಿಂದ ಕೈಗಾರಿಕಾ ಪ್ರಕ್ರಿಯೆಗಳು ವಿಭಿನ್ನವಾಗಿವೆ ಆದ್ದರಿಂದ ನಾವು ಕಾರು ಉತ್ಪಾದನಾ ಪ್ರಕ್ರಿಯೆಯ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಕಾರು ಉತ್ಪಾದನಾ ಪ್ರಕ್ರಿಯೆ ಆದ್ದರಿಂದ ಇಲ್ಲಿ ನಾವು ಮಾತನಾಡುತ್ತಿದ್ದೇವೆ ಕೇವಲ ಒಂದು ಉದಾಹರಣೆಯನ್ನು ಹೇಳೋಣ ದೇಹ ಮತ್ತು ಜೋಡಣೆ ದೇಹ ಮತ್ತು ಜೋಡಣೆ ಅದರ ನಂತರ ನಾವು ಲೋಹದ ಫೋಮಿಂಗ್ ನಂತಹದ್ದನ್ನು ಹೊಂದಿರುತ್ತೇವೆ ಇವು ಕಾರು ಉತ್ಪಾದನಾ ಘಟಕದಲ್ಲಿನ ಒಂದು ಸಾಂಪ್ರದಾಯಿಕ ಪ್ರಕ್ರಿಯೆ ನಂತರ ಲೇಪನ ಇ ಕೋಟ್ ಮತ್ತು ತೊಳೆಯುವ ಪದರದಂತೆಯೇ ನಂತರ ಪೇಂಟಿಂಗ್ ಪೂರ್ಣ ಪೇಂಟಿಂಗ್ ಈ ವಿಭಿನ್ನ ಯಂತ್ರೋಪಕರಣಗಳ ವಿವಿಧ ಭಾಗಗಳು ಮತ್ತು ಹೀಗೆ ಸಮಾನಾಂತರವಾಗಿ ಲೋಹದ ಕೆಲಸಗಳು ಇರುತ್ತವೆ ಅವುಗಳ ಅಗತ್ಯತೆಗಳು ಭಾಗಗಳನ್ನು ತೊಳೆಯುವುದು ಜೋಡಣೆ ಮತ್ತು ಪರೀಕ್ಷೆ ಇರಬಹುದು ಮತ್ತು ಈ ಎಲ್ಲ ಸಂಗತಿಗಳನ್ನು ಒಟ್ಟಿಗೆ ಮಾಡಿದ ನಂತರ ಆದ್ದರಿಂದ ಈ ಸಾಲು ಮತ್ತು ಈ ಸಾಲು ಒಟ್ಟಿಗೆ ಅಂತಿಮವಾಗಿ ನಿಮಗೆ ಅಂತಿಮ ಜೋಡಣೆಯನ್ನು ನೀಡುತ್ತದೆ ಆದ್ದರಿಂದ ಈ ಪ್ರಕ್ರಿಯೆಗಳು ಎಂದರೇನು ಅವುಗಳನ್ನು ಸಮಾನಾಂತರವಾಗಿ ನಿರ್ವಹಿಸಲಾಗುವುದು ಮತ್ತು ಒಟ್ಟಿಗೆ ಅಂತಿಮ ಅಸೆಂಬ್ಲಿಗೆ ಹೋಗುತ್ತದೆ ಮತ್ತು ಅಂತಿಮ ಜೋಡಣೆಯ ನಂತರ ಅದು ಸಾಗಾಟವಾಗಲಿದೆ ಆದ್ದರಿಂದ ಇದು ಸಾಂಪ್ರದಾಯಿಕ ರೀತಿಯ ಕಾರು ಉತ್ಪಾದನಾ ಉದ್ಯಮದಲ್ಲಿ ಕೈಗಾರಿಕಾ ಪ್ರಕ್ರಿಯೆಯ ಸಾಂಪ್ರದಾಯಿಕ ಕೈಗಾರಿಕಾ ಪ್ರಕ್ರಿಯೆಯ ಅತ್ಯಂತ ವಿಶಾಲವಾದ ಉನ್ನತ ಮಟ್ಟದ ದೃಷ್ಟಿಕೋನವಾಗಿದೆ ಈಗ ನಾವು ಅದನ್ನು ಚುರುಕಾಗಿ ಮಾಡಲು ಬಯಸುತ್ತೇವೆ ಎಂದು ನೋಡೋಣ ಐಐಒಟಿಯ ಸಂಯೋಜನೆಯೊಂದಿಗೆ ಅದನ್ನು ಚುರುಕಾಗಿಸಲು ನಾವು ಬಯಸುತ್ತೇವೆ ಆದ್ದರಿಂದ ನಾವು ಈ ವಿಭಿನ್ನ ಐಐಒಟಿ ಘಟಕಗಳನ್ನು ಬಳಸಲು ಬಯಸುತ್ತೇವೆ ಕ್ಷಮಿಸಿ ಸುಧಾರಿತ ಕೈಗಾರಿಕಾ ಪ್ರಕ್ರಿಯೆಗಳನ್ನು ಹೊಂದಲು ಈ ಐಒಟಿ ಘಟಕಗಳಲ್ಲಿ ಇದು ಉತ್ತಮ ದಕ್ಷತೆಯನ್ನು ಹೊಂದಿರುತ್ತದೆ ಮತ್ತು ನಿರ್ವಹಣಾತ್ಮಕತೆ ಉತ್ಪನ್ನ ಉತ್ಪಾದನೆಯನ್ನು ಸುಧಾರಿಸಲಿದೆ ಮತ್ತು ಈ ಎಲ್ಲಾ ವಿಭಿನ್ನ ವೈಶಿಷ್ಟ್ಯಗಳನ್ನು ನಾವು ಈ ಉಪನ್ಯಾಸದಲ್ಲಿ ಮೊದಲೇ ಮಾತನಾಡಿದ್ದೇನೆ ಆದ್ದರಿಂದ ಅದನ್ನು ಹೊಂದಲು ಹೋಗುತ್ತೇನೆ ಆದ್ದರಿಂದ ಈಗ ನೀವು ಇದನ್ನು ಮಾಡಲು ಬಯಸಿದರೆ ಇವುಗಳನ್ನು ನೀವು ಮಾಡಬಹುದು ನೀವು ಇಲ್ಲಿ ಟೇಬಲ್ ಸೆನ್ಸರ್ಗಳನ್ನು ಬಳಸಬಹುದು ಸೆನ್ಸಾರ್ಗಳು ಮತ್ತು ಅಕ್ಚುಯೆಟರ್ಸ್ಗಳ ನೀವು ಇಲ್ಲಿ ವಿಭಿನ್ನ ಸೆನ್ಸಾರ್ಗಳು ಮತ್ತು ಅಕ್ಚುಯೆಟರ್ಸ್ಗಳನ್ನು ಬಳಸಬಹುದು ಮತ್ತು ಈ ವಿಭಿನ್ನ ಪರಿವರ್ತನೆಗಳಲ್ಲಿ ಮಾತ್ರವಲ್ಲ ಈ ಪ್ರತಿಯೊಂದು ವಿಭಿನ್ನ ಹಂತಗಳಲ್ಲಿಯೂ ಸಹ ಬಳಸಬಹುದು ಆದ್ದರಿಂದ ನೀವು ಉದ್ದಕ್ಕೂ ಸೂಕ್ತವಾದ ಸೆನ್ಸಾರ್ಗಳು ಮತ್ತು ಅಕ್ಚುಯೆಟರ್ಸ್ಗಳನ್ನು ಬಳಸಬಹುದು ಆದ್ದರಿಂದ ಇದು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಅಗತ್ಯವಿರುವ ಯಾವುದೇ ರೀತಿಯ ಕಾರ್ಯಗಳನ್ನು ಮಾಡುತ್ತದೆ ಆದ್ದರಿಂದ ಸೆನ್ಸಾರ್ಗಳು ಮತ್ತು ಅಕ್ಚುಯೆಟರ್ಸ್ಗಳು ಈ ವಿಭಿನ್ನ ಘಟಕಗಳು ಮತ್ತು ವಿಭಿನ್ನ ಹಂತಗಳ ನಿರಂತರ ಮೇಲ್ವಿಚಾರಣೆಯನ್ನು ಮಾಡುತ್ತವೆ ಅಂತೆಯೇ ಇಲ್ಲಿ ಸಹ ನೀವು ಈ ಎಲ್ಲವನ್ನು ಹೊಂದಲಿದ್ದೀರಿ ಆದ್ದರಿಂದ ಇವುಗಳು ಹೊರಗುತ್ತಿಗೆ ಎಂದು ಹೇಳೋಣ ಅವು ಹೊರಗುತ್ತಿಗೆ ಇರಬಹುದು ಅಥವಾ ಅವು ಹೊರಗುತ್ತಿಗೆ ಇಲ್ಲದಿರಬಹುದು ಆದ್ದರಿಂದ ಅವು ಹೊರಗುತ್ತಿಗೆ ಘಟಕವಾಗಿದ್ದರೂ ಸಹ ಆದರೆ ಈ ವಿಭಿನ್ನ ಸೆನ್ಸಾರ್ಗಳು ಮತ್ತು ಅಕ್ಚುಯೆಟರ್ಸ್ಗಳು ಮತ್ತು ಬೇರೆ ಬೇರೆ ಮಾನಿಟರಿಂಗ್ ಘಟಕಗಳ ಸಹಾಯದಿಂದ ಈ ನಿರಂತರ ಮೇಲ್ವಿಚಾರಣೆಯನ್ನು ನೀವು ಕೊನೆಯಿಂದ ಕೊನೆಯವರೆಗೆ ಮಾಡಬಹುದು ಈಗ ಏನಾಗಲಿದೆ ಈ ಸೆನ್ಸಾರ್ಗಳು ಮತ್ತು ಅಕ್ಚುಯೆಟರ್ಸ್ಗಳು ಸಾಕಷ್ಟು ಡೇಟಾವನ್ನು ಉತ್ಪತ್ತಿ ಮಾಡಲು ಹೊರಟಿವೆ ಈ ಡೇಟಾದಿಂದ ನೀವು ವಿಭಿನ್ನ ವಿಶ್ಲೇಷಣೆಯನ್ನು ಚಲಾಯಿಸಬಹುದು ಮತ್ತು ಈ ವಿಶ್ಲೇಷಣೆಯನ್ನು ವಿಭಿನ್ನ ಸರ್ವರ್ ಸರ್ವರ್ ಫಾರ್ಮ್ಗಳಲ್ಲಿ ಅಥವಾ ಯಾವುದಾದರೂ ಅಥವಾ ಆಧುನಿಕ ದಿನದಲ್ಲಿ ಚಲಾಯಿಸಬಹುದು ಅಥವಾ ಈ ವಿಶ್ಲೇಷಣೆಗಳಿಗಾಗಿ ನಾವು ಕ್ಲೌಡ್ ಆಧಾರಿತ ಸೇವೆಗಳನ್ನು ಬಳಸಬಹುದು ಆದ್ದರಿಂದ ನಾವು ಕ್ಲೌಡ್ ಆಧಾರಿತ ವಿಶ್ಲೇಷಣೆಯನ್ನು ಬಳಸಬಹುದು ಆದ್ದರಿಂದ ನಾವು ಕ್ಲೌಡ್ ಅನ್ನು ಬಳಸಬಹುದು ಮತ್ತು ಭವಿಷ್ಯದ ಉತ್ಪಾದನಾ ದರ ಉತ್ಪಾದನಾ ದರದ ಬಗ್ಗೆ ಉತ್ಪಾದನಾ ಮುನ್ಸೂಚನೆಗಳನ್ನು ಹೇಳೋಣ ನಾವು ವೈಫಲ್ಯಗಳ ಬಗ್ಗೆ ಮುನ್ಸೂಚನೆಗಳನ್ನು ಹೊಂದಬಹುದು ನಾವು ಕಾರ್ಮಿಕರ ಆರೋಗ್ಯದ ಬಗ್ಗೆ ಮುನ್ಸೂಚನೆಗಳನ್ನು ಹೊಂದಬಹುದು ಮತ್ತು ಈ ವಿಭಿನ್ನ ಯಂತ್ರೋಪಕರಣಗಳ ಆರೋಗ್ಯದ ವಿಭಿನ್ನ ಸ್ಥಿತಿಯನ್ನು ನಾವು ಮೇಲ್ವಿಚಾರಣೆ ಮಾಡಬಹುದು ಆದ್ದರಿಂದ ಮೂಲಭೂತವಾಗಿ ನಾವು ಏನು ಮಾಡುತ್ತಿದ್ದೇವೆಂದರೆ ಐಐಒಟಿ ಯೊಂದಿಗೆ ಒಂದು ವಿಶಿಷ್ಟವಾದ ಕಾರು ತಯಾರಿಕೆಯಲ್ಲಿ ಐಐಒಟಿ ಬಳಕೆಯ ಉದಾಹರಣೆಯಾಗಿದೆ ಆದ್ದರಿಂದ ಹಿಂದಿನದು ಯಾವುದೇ ಸೆನ್ಸರ್ಗಳು ಅಕ್ಚುಯೆಟರ್ಸ್ಗಳು ಯಾವುದೇ ರೀತಿಯ ಕಂಪ್ಯೂಟೇಶನಲ್ ಸೌಲಭ್ಯವಿಲ್ಲದೆ ಕ್ಲೌಡ್ ಇಲ್ಲದೆ ವಿಶ್ಲೇಷಣೆ ಇಲ್ಲದೆ ಏನೂ ಇಲ್ಲದೆ ಕೆಲವು ನೀವು ಇಂಡಸ್ಟ್ರಿ 3 0 ಬಗ್ಗೆ ಮಾತನಾಡುತ್ತಿದ್ದರೆ ಕೆಲವು ಪ್ರತ್ಯೇಕ ಘಟಕಗಳು ಪ್ರತ್ಯೇಕ ಕಂಪ್ಯೂಟರ್ಗಳನ್ನು ಪ್ರತ್ಯೇಕವಾಗಿ ಬಳಸುತ್ತಿರಬಹುದು ಆದರೆ ಇಂಡಸ್ಟ್ರಿ 4 0 ನಲ್ಲಿ ನಾವು ಈ ಸಮಗ್ರ ಸಂಪರ್ಕದ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಸಮಗ್ರ ಮೇಲ್ವಿಚಾರಣೆ ಸಾಕಷ್ಟು ಮುನ್ಸೂಚನೆಗಳು ವ್ಯವಸ್ಥೆಗಳ ಸ್ವಾಯತ್ತ ನಡವಳಿಕೆ ಸ್ವಾಯತ್ತ ಮೇಲ್ವಿಚಾರಣೆ ನಿರ್ವಹಣೆ ಈ ವಿಭಿನ್ನ ಕೈಗಾರಿಕಾ ಪ್ರಕ್ರಿಯೆಗಳ ಒಟ್ಟಿಗೆ ಮುನ್ಸೂಚನೆ ಆದ್ದರಿಂದ ಉತ್ಪಾದಕತೆ ದಕ್ಷತೆ ಮತ್ತು ಸುರಕ್ಷತೆಯನ್ನು ಸುಧಾರಿಸಲು ಐಐಒಟಿ ಹೇಗೆ ರೂಪಾಂತರಗೊಳ್ಳುತ್ತದೆ ಮತ್ತು ಅಸ್ತಿತ್ವದಲ್ಲಿರುವ ಕೈಗಾರಿಕಾ ಪ್ರಕ್ರಿಯೆಗಳನ್ನು ಸುಧಾರಿಸುತ್ತದೆ ಎಂಬುದಕ್ಕೆ ಇದು ಉದಾಹರಣೆಯಾಗಿದೆ ಈಗ ನಾವು ಹಿಂತಿರುಗಿ ನಾವು ಮಾತನಾಡುತ್ತಿದ್ದ ವ್ಯತ್ಯಾಸಗಳನ್ನು ನೋಡೋಣ ಇವು ವಿಭಿನ್ನ ಉಲ್ಲೇಖಗಳ ಪಟ್ಟಿ ಮತ್ತು ನೀವು ಆಸಕ್ತಿ ಹೊಂದಿದ್ದರೆ ಮತ್ತು ಕೈಗಾರಿಕಾ ಪ್ರಕ್ರಿಯೆಗಳು ಅದರ ವಿಭಿನ್ನ ಅಂಶಗಳು ಕುರಿತು ಹೆಚ್ಚಿನ ತಿಳುವಳಿಕೆಯನ್ನು ಹೊಂದಲು ಈ ಕೆಲವು ಉಲ್ಲೇಖಗಳ ಮೂಲಕ ಹೋಗಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನನಗೆ ಏನು ತಿಳಿದಿದೆ ಎಂದರೆ ನಾವು ಕಾರು ತಯಾರಿಕೆ ಬಗ್ಗೆಯೂ ಮಾತನಾಡಿದ್ದೇವೆ ಆದರೆ ಇತರ ಕೈಗಾರಿಕಾ ಪ್ರಕ್ರಿಯೆಗಳನ್ನು ನೋಡಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ ವಿಶೇಷವಾಗಿ ನೀವು ಕೋರ್ಸ್ ತೆಗೆದುಕೊಳ್ಳುತ್ತಿದ್ದರೆ ಮತ್ತು ನೀವು ಕಾರ್ ಉತ್ಪಾದನೆಯಂತಹ ನಿರ್ದಿಷ್ಟ ಕೈಗಾರಿಕಾ ವಲಯದಿಂದ ಬಂದವರು ಕೈಗಾರಿಕಾ ವಲಯಗಳು ವಿಭಿನ್ನವಾಗಿರಬಹುದು ಉಕ್ಕಿನ ಸ್ಥಾವರಗಳು ಅಥವಾ ಆಹಾರ ಸಂಸ್ಕರಣಾ ಉದ್ಯಮ ಅಥವಾ ಔಷಧಿ ಉದ್ಯಮ ಎಂದು ಹೇಳೋಣ ಐಐಒಟಿ ಸಂಯೋಜನೆಯೊಂದಿಗೆ ನಿಮ್ಮ ಕೈಗಾರಿಕೆಗಳಲ್ಲಿ ನಿಮ್ಮ ಅಸ್ತಿತ್ವದಲ್ಲಿರುವ ಪ್ರಕ್ರಿಯೆಗಳನ್ನು ಹೆಚ್ಚು ಆಧುನಿಕ ದಕ್ಷತೆಯಿಂದ ಹೇಗೆ ಪರಿವರ್ತಿಸಬಹುದು ಮತ್ತು ಇಂಡಸ್ಟ್ರಿ4 0 ರ ನಿರೀಕ್ಷೆಗಳು ಮತ್ತು ಉದ್ದೇಶಗಳಿಗೆ ಅನುಸಾರವಾಗಿರಲು ನೀವು ಹೇಗೆ ಪ್ರಯತ್ನಿಸಬಹುದು